ಶುಭೋದಯ ಸ್ನೇಹಿತರೆ ನಾವು ವಿಮಾನಗಳ ಭಾಗಗಳು ಹೊರಗಿನ ಭಾಗಗಳ ಅಂದರೆ ಏರೋಡೈನಮಿಕ್ ರೂಪದಲ್ಲಿ ಕೊಡುಗೆ ನೀಡುವಂತಹ ಭಾಗಗಳನ್ನು ಸಾಮಾನ್ಯವಾಗಿ ಹಿಂದಿನ ಉಪನ್ಯಾಸದಲ್ಲಿ ನಾವು ಚರ್ಚಿಸಿದ್ದೇವೆ ನಿನ್ನೆ ನಾವು ದೈಹಿಕವಾಗಿ ಉಪಯೋಗಿಸುವಂತಹ ಬಾಲದ ಆಕಾರವನ್ನು ಚರ್ಚಿಸಿದ್ದೇವೆ ಹಲವಾರು ರೀತಿಯ ಬಾಲಗಳನ್ನು ನೀವು ನೋಡಬಹುದು ಆದರೆ ನಾವು ಕೇವಲ ಸಾಧಾರಣ ಹಾಗೂ T ಬಾಲವನ್ನು ಚರ್ಚಿಸಿದ್ದೇವೆ ನೀವು V ಬಾಲ ತಲೆಕೆಳಗಾದ V ಬಾಲ X ಬಾಲ ಹಾಗೂ ಇನ್ನಿತರೆ ಬಾಲಗಳನ್ನು ಗಮನಿಸಬಹುದು ನಾವು ಅವುಗಳನ್ನು ಇಲ್ಲಿ ಚರ್ಚಿಸುವುದಿಲ್ಲ ಏಕೆಂದರೆ ಈ ಚರ್ಚೆಯು ಕೇವಲ ಸಾಮಾನ್ಯವಾದ ಅಂಶಗಳನ್ನು ತಿಳಿದುಕೊಳ್ಳಲು ಮತ್ತು ಇನ್ನಿತರ ಅಂಶಗಳು ಇದರಿಂದ ನಮಗೆ ಅವಶ್ಯಕ ಸ್ಥಿತಿಯಲ್ಲಿ ತಿಳಿದುಬರುತ್ತದೆ ಆಗ ಅವುಗಳ ನಿರ್ದಿಷ್ಟ ವಾದಂತಹ ಸಂರಚನೆಯಲ್ಲಿ ಚರ್ಚಿಸಬಹುದು ಈ ಅಡ್ಡ ಬಾಲ ಮತ್ತು ಲಂಬ ಬಾಲ ಐತಿಹಾಸಿಕ ಸಂಖ್ಯೆ ಉಪಯೋಗಿಸಿಕೊಂಡು ಪೂರ್ಣಗೊಳಿಸುವುದಾದರೆ ನೀವು ಇದನ್ನು ತಿಳಿದಿರಬೇಕು ನಾನು ಇಲ್ಲಿ ಯುದ್ಧ ಮಾಡುವಂತಹ ನೌಕಾಯಾನವನ್ನು ಬರೆದರೆ ಮತ್ತು ಇಲ್ಲಿ ಅಡ್ಡ ಬಾಲವನ್ನು ಬರೆದರೆ ಸಂಖ್ಯೆ ರೂಪದಲ್ಲಿ ನಾನು ಏನು ನೀಡಲು ಇಚ್ಚಿಸುತ್ತೇನೆ ಎಂದರೆ ನಿಮಗೆ ತಿಳಿದಿರುವ ಹಾಗೆ ಬಾಲದ ಅಸ್ಪೆಕ್ಟ್ ರೇಶಿಯೋ ಅಥವಾ ಬಾಲದ ಲ್ಯಾಂಬಡಾ ಅಥವಾ ಬಾಲದ ಸ್ವೀಪ್ ಐತಿಹಾಸಿಕವಾಗಿ ಉಪಯೋಗಿಸಬಹುದು ಹೀಗಾಗಿ ಅದು ವಿನ್ಯಾಸಕಾರರಿಗೆ ಒಂದು ಒಳ್ಳೆಯ ಅನುಭವವನ್ನು ನೀಡುತ್ತದೆ ದಯವಿಟ್ಟು ನೆನಪಿಟ್ಟುಕೊಳ್ಳಿ ಏನೆಂದರೆ ಮುಖ್ಯ ಇಂಜಿನಿಯರ್ ವಿಮಾನ ಪ್ರತಿಯೊಂದು ಅಂಶಗಳನ್ನು ವಿವರವಾಗಿ ತಿಳಿದಿರಲೇಬೇಕು ಎಂದು ಇಲ್ಲ ಆದರೆ ಅವುಗಳಿಂದ ಆಗುವಂತಹ ಪರಿಣಾಮಗಳನ್ನು ಮೊದಲನೆಯದಾಗಿ ತಿಳಿದಿರಬೇಕಾಗುತ್ತದೆ ಇಲ್ಲದಿದ್ದಲ್ಲಿ ಅವನು ಅವುಗಳ ಸಂಯೋಜನೆಯನ್ನು ಮಾಡಲು ಅಸಾಧ್ಯವಾಗುತ್ತದೆ ಮುಖ್ಯ ವಿನ್ಯಾಸಗಾರರು ಏರೋಡೈನಮಿಕ್ಸ್ ಗುಂಪು ವಿಮಾನ ಯಂತ್ರಶಾಸ್ತ್ರದ ಗುಂಪು ನಿಯಂತ್ರಣ ಗುಂಪು ಸಂರಚನೆಯ ಗುಂಪು ಮುಂತಾದವುಗಳು ಹೊಂದಿರುತ್ತಾರೆ ಹೀಗಾಗಿ ಅವೆಲ್ಲವೂ ವಿಸ್ತಾರದ ವಿನ್ಯಾಸವನ್ನು ನೀಡುತ್ತವೆ ಅವುಗಳಲ್ಲಿ ಒಂದು ಅಥವಾ ಅವುಗಳನ್ನು ಸೇರಿಸಿ ಒಂದು ವಿನ್ಯಾಸವನ್ನು ಮುಖ್ಯ ವಿನ್ಯಾಸಗಾರರು ಆಯ್ದುಕೊಳ್ಳುತ್ತಾರೆ ಅವರಿಗೆ ಏನು ನಡೆಯುತ್ತಿದೆ ಮುಂದೆ ಏನು ಆಗಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯೂ ಇರುತ್ತದೆ ವಿಮಾನದ ವಿನ್ಯಾಸವು ಹೇಗೆ ಆರಂಭವಾಗಿದೆ ಹಾಗೂ ಹೇಗೆ ಮುನ್ನಡೆಯುತ್ತಿದೆ ಎನ್ನುವುದರ ಜ್ಞಾನವು ಒಬ್ಬ ಮುಖ್ಯ ವಿನ್ಯಾಸಗಾರರಿಗೆ ಇರಬೇಕು ಹೀಗಾಗಿ ನಾನು ಕೆಲವೊಂದು ಮಾಹಿತಿಗಳನ್ನು ರೇಮರ್ ಪುಸ್ತಕದಿಂದ ನಿಮಗೆ ನೀಡಿದ್ದೇನೆ ನಾನು ಸಾಮಾನ್ಯವಾಗಿ ಅಸ್ಪೆಕ್ಟ್ ರೇಶಿಯೋ ಮತ್ತು ಟೆಪರ್ ರೇಶಿಯೋ ಬರೆದಾಗ ಸಾಮಾನ್ಯವಾಗಿ ಯುದ್ಧವನ್ನು ಮಾಡುವಂತಹ ವಿಮಾನದಲ್ಲಿ ಅಡ್ಡ ಬಾಲದ ಮೌಲ್ಯವು 3ರಿಂದ 4 ಮತ್ತು ಇದು 0 4 ಆಗಿರುತ್ತದೆ ಇವು ಕೆಲವೊಂದು ವಿಮಾನಗಳಿಗೆ ಮಾರ್ಗಸೂಚಿ ಸಂಖ್ಯೆಗಳಾಗಿರುತ್ತವೆ ಆದರೆ ಈ ಸಂಖ್ಯೆಗಳು ಅತ್ಯಂತ ಸೂಕ್ತವಾದಂತಹ ಸಂಖ್ಯೆ ಆಗಿರಲು ಅಗತ್ಯ ಆಗಿರುವುದಿಲ್ಲ ಒಂದು ನೌಕಾಯಾನಕ್ಕೆ ಅದು 6 ರಿಂದ 10 ಮತ್ತು 0 3 ದಿಂದ 0 5ಇರುತ್ತದೆ ಮತ್ತು ಇನ್ನಿತರೆ ನೌಕಾಯಾನಗಳಲ್ಲಿ ಇದು 3 ರಿಂದ 5 ಮತ್ತು 0 3 ದಿಂದ 0 6 ವರೆಗೂ ಬದಲಾಗುತ್ತಿರುತ್ತದೆ ಮತ್ತು ನೀವು ಲಂಬ ಬಾಲದ ಸಂಖ್ಯೆಯನ್ನು ನೋಡಿದಾಗ ಅದರ ಅಸ್ಪೆಕ್ಟ್ ರೇಶಿಯೋ ಮತ್ತು ಟೆಪರ್ ರೇಶಿಯೋ ಮೌಲ್ಯವು 0 6 ದಿಂದ 1 4 0 2 ದಿಂದ 0 4 1 5 ದಿಂದ 2 0 0 4 ದಿಂದ 0 6 ಹಾಗೂ 1 3 ದಿಂದ 2 0 ಮತ್ತು 0 3 ದಿಂದ 0 6 ಆಗಿರುತ್ತದೆ ಇವೆಲ್ಲವುಗಳು ಸಾಮಾನ್ಯ ವಾದಂತಹ ಸಂಖ್ಯೆಗಳು ಮತ್ತು ನೀವು ಏನು ಗಮನಿಸಬೇಕು ಎಂದರೆ ಈ ಲಂಬ ಬಾಲದ ಅಸ್ಪೆಕ್ಟ್ ರೇಶಿಯೋ ಅಡ್ಡ ಬಾಲದ ಅಸ್ಪೆಕ್ಟ್ ರೇಶಿಯೋಗಿಂತ ಕಡಿಮೆಯಾಗಿರುತ್ತದೆ ಲಂಬ ಬಾಲದ ಬಗ್ಗೆ ಗಮನಿಸಿದರೆ ನಾನು T ಬಾಲದ ಬಗ್ಗೆ ಮಾತನಾಡಿದರೆ ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಉಪಯೋಗಿಸಿದಾಗ ಅಂದರೆ ನೀವು ಇಲ್ಲಿ ಗಮನಿಸಿರುವ ಹಾಗೆ ಇದು 0 7ದಿಂದ 1 2 ಮತ್ತು 0 6 ದಿಂದ 1 0 ಆಗಿರುತ್ತದೆ T ಬಾಲದಲ್ಲಿ ಅಂತಿಮ ಫಲಕದ ಪರಿಣಾಮ ಇರುವುದರಿಂದ ನಾನು ನಿಮಗೆ ಹೇಳಿರುವ ಹಾಗೆ ಇದು ಲಂಬ ಬಾಲ ಮತ್ತು ಇದು ಅಡ್ಡ ಬಾಲ ಇಲ್ಲಿ ಆಗಿರುತ್ತದೆ ಇಲ್ಲಿ ದಕ್ಷತೆಯ ಅಂತಿಮ ಫಲಕದ ಪರಿಣಾಮವು ಹಾಗೂ ಲಂಬ ಬಾಲದ ಅಸ್ಪೆಕ್ಟ್ ರೇಶಿಯೋ ಹೆಚ್ಚಿಸುತ್ತದೆ ಹೀಗಾಗಿ ನೀವು ಕಡಿಮೆ ಅಸ್ಪೆಕ್ಟ್ ರೇಶಿಯೋ ಇರುವಂತಹ ರೇಖಾಕೃತಿಯನ್ನು ಆಯ್ದುಕೊಳ್ಳಬಹುದು ಮತ್ತು ಅದು ಸಹಾಯಕವಾಗುತ್ತದೆ ಏಕೆಂದರೆ ನೀವು ಲಂಬ ಬಾಲವನ್ನು ಮಾಡಿದಾಗ ಅದು ದಪ್ಪ ಇರಬೇಕು ಅದು ಅಡ್ಡ ಬಾಲದ ಬಲವನ್ನು ತೆಗೆದುಕೊಳ್ಳಬೇಕು ಹೀಗಾಗಿ ಅದು ಕಡಿಮೆ ಅಸ್ಪೆಕ್ಟ್ ರೇಶಿಯೋ ಇದ್ದರೆ ಅಂದರೆ ತೂಕವು ಕಡಿಮೆಯಾಗುತ್ತದೆ ಇಂತಹ ಬದಲಾವಣೆಗಳು ಮಾಡಬಹುದು ಮತ್ತು ಬದಲಾವಣೆಗಳು ಕಡಿಮೆ ಪ್ರಮಾಣದಲ್ಲಿರುತ್ತವೆ ಆದರೆ ಇಂತಹ ಬದಲಾವಣೆಗಳನ್ನು ಅಂದರೆ ಡೆಲ್ಟಾ1 ಡೆಲ್ಟಾ2 ಡೆಲ್ಟಾ3 ಈ ರೀತಿ ಒಟ್ಟು ಡೆಲ್ಟಾ ಸೇರಿಕೊಂಡು ದೊಡ್ಡ ಪ್ರಮಾಣವಾಗುತ್ತದೆ ಹೀಗಾಗಿ ಈ ಸಂಖ್ಯೆಗಳನ್ನು ನೀವು ಮುಂಚಿತವಾಗಿ ತಿಳಿದುಕೊಂಡರೆ ಪರಿಕಲ್ಪನಾ ಸಂರಚನೆಯು ಪ್ರಾರಂಭಿಸಬಹುದು ಇಲ್ಲಿ ಕೆಲವೊಂದು ಪ್ರಮುಖವಾದಂತಹ ಅಂಶಗಳಿವೆ ನೀವು ಲೀಡಿಂಗ್ ಎಡ್ಚ್ ಸ್ವೀಪ್ ಅವಶ್ಯಕತೆಯನ್ನು ಗಮನಿಸಿದರೆ ಲೀಡಿಂಗ್ ಎಡ್ಚ್ ಸ್ವೀಪ್ ಸ್ಟಾಲ್ ತಡ ಮಾಡುತ್ತದೆ ಕಡಿಮೆ ವೇಗದಲ್ಲಿ ನೀವು 10 15 ಡಿಗ್ರಿ ನೀಡಿದಾಗ ಅಲ್ಲಿ ಸ್ಟಾಲ್ ತಡವಾಗಿ ಆಗಬೇಕು ಎಂದು ಅರ್ಥ ನೀಡುತ್ತದೆ ಸಾಮಾನ್ಯವಾಗಿ ನಾವು ಲೀಡಿಂಗ್ ಎಡ್ಚ್ ಸ್ವೀಪ್ ಅನ್ನು ರೆಕ್ಕೆಯ ಸ್ವೀಪ್ಗಿಂತ ಹೆಚ್ಚು ಇಟ್ಟಿರುತ್ತೇವೆ ಆ ಸ್ವೀಪ್ c4 ಜಾಗದಲ್ಲಿ ಸರಿಸುಮಾರು 5 ಡಿಗ್ರಿ ಆಗಿರುತ್ತದೆ ಅಂದರೆ ಅಡ್ಡ ಬಾಲದಲ್ಲಿ ಸ್ವೀಪ್ ಸರಿಸುಮಾರು 5 ಡಿಗ್ರಿ ಎಂದರೆ ಹೆಚ್ಚಿಗೆಯಾಗುತ್ತದೆ ಹೆಚ್ಚಿಗೆ ಎಂದರೆ ರೆಕ್ಕೆಯ c4ಜಾಗದಲ್ಲಿ ಇರುವಂತಹ ಲೀಡಿಂಗ್ ಎಡ್ಚ್ ಸ್ವೀಪ್ಗಿಂತ ಹೆಚ್ಚಿಗೆ ಅದಕ್ಕೆ ಕಾರಣ ತುಂಬಾ ಸರಳವಾಗಿದೆ ಏನೆಂದರೆ ಅಡ್ಡ ಬಾಲಕ್ಕೆ ಲೀಡಿಂಗ್ ಎಡ್ಚ್ ಸ್ವೀಪ್ ನೀಡುವುದರಿಂದ ನೀವು ಸ್ಟಾಲ್ ನಿಧಾನ ಮಾಡುತ್ತೀರಾ ಹೀಗಾಗಿ ಇದರ ಬಾಲವು ರೆಕ್ಕೆ ಸ್ಟಾಲ್ ಆದಮೇಲೆ ಸ್ಟಾಲ್ ಆಗಬಹುದು ಇವೆಲ್ಲವೂ ಚಿಕ್ಕಚಿಕ್ಕ ಅಂಶಗಳಾಗಿರುತ್ತವೆ ಆದರೆ ಹೆಚ್ಚಿನ ವೇಗದಲ್ಲಿ ನೀವು ನೋಡಿದಾಗ ಹೆಚ್ಚಿನ ವೇಗದ ವಾಯುಯಾನದ ಅವಶ್ಯಕತೆಗಳನ್ನು ನೀವು ಆಯ್ಕೆ ಮಾಡಿರುತ್ತೀರಿ ಸ್ವೀಪ್ ಅವಶ್ಯಕತೆಗಳನ್ನು ಅಡ್ಡ ಬಾಲದಲ್ಲಿ Mಕ್ರಿಟಿಕಲ್ ಕಂಡುಹಿಡಿಯಲು ಸೇರಿಸಿರುತ್ತಾರೆ ಅಡ್ಡ ಬಾಲದಲ್ಲಿ Mಕ್ರಿಟಿಕಲ್ ರೆಕ್ಕೆಗಿಂತ ಹೆಚ್ಚಿಗೆ ಇರುತ್ತದೆ ಇದು ಪ್ರಮುಖವಾಗಿದೆ ಏಕೆಂದರೆ ಮೊದಲನೆಯ ಅಂಶವು ಅಂದರೆ ಬಾಲವು ಮಾಕ್ 1 ರಲ್ಲಿ ಶಾಕ್ ಸೃಷ್ಟಿಸಿದರೆ ಅದರ ಕಾರ್ಯಕ್ಷಮತೆಯು ಕಡಿಮೆಯಾಗುತ್ತದೆ ಡ್ರ್ಯಾಗ್ ಹೆಚ್ಚು ಆಗುತ್ತದೆ ನಿಯಂತ್ರಿಸುವ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ಹೀಗಾಗಿ ಇವೆಲ್ಲವೂ ಸಾಮಾನ್ಯವಾದಂತಹ ಅಂಶಗಳಾಗಿದ್ದು ಆರಂಭಿಕ ಕಲ್ಪನಾತ್ಮಕ ಚಿತ್ರಗಳನ್ನು ಬಿಡಿಸಬಹುದು ಅವುಗಳ ಮೌಲ್ಯವು ಎಷ್ಟು ಆಗಿರಬಹುದು ಎನ್ನುವುದು ನಮಗೆ CFD ಉಪಯೋಗಿಸಿಕೊಂಡು ವಿಶ್ಲೇಷಣೆ ಮಾಡಿದಾಗ ಅಥವಾ ವಿಂಡ್ ಟನಲ್ದಲ್ಲಿ ಮೌಲಿಕರಿಸಿ ಪ್ರಾಥಮಿಕವಾಗಿ ಕಂಡುಹಿಡಿಯಬಹುದು ಈಗ ನಾವು ಇಂತಹ ಅಂಶಗಳನ್ನು ಲಂಬ ಬಾಲದಲ್ಲಿ ನೋಡಲು ಪ್ರಯತ್ನಿಸಿದಾಗ ಅಲ್ಲಿ ಯಾವುದೇ ರೀತಿಯ ಸ್ವೀಪ್ ಲಂಬ ಬಾಲದಲ್ಲಿ ಅವಶ್ಯಕ ಆಗಿರುವುದಿಲ್ಲ ಅದು ಕಡಿಮೆ ವೇಗದಲ್ಲಿ ಸಾಮಾನ್ಯವಾಗಿ 15 ರಿಂದ 20 ಡಿಗ್ರಿ ಸ್ವೀಪ್ ಲಂಬ ಬಾಲದಲ್ಲಿ ನೋಡುತ್ತೇವೆ ಅದು ಪ್ರಾಥಮಿಕವಾಗಿ ಸೌಂದರ್ಯ ದೃಷ್ಟಿಯಿಂದ ಇರುತ್ತದೆ ಆದರೆ ಹೆಚ್ಚಿನ ವೇಗದಲ್ಲಿ McrVTMcrw ಹೀಗಾಗಿ ಅದು ಹೆಚ್ಚಿನ ಪ್ರಮಾಣದ ಸ್ವೀಪ್ ಲಂಬ ಬಾಲದಲ್ಲಿ ಅಂದರೆ ಸರಿಸುಮಾರು 35ರಿಂದ 55 ಡಿಗ್ರಿ ಸಾಮಾನ್ಯವಾಗಿ ಆಗಿರುತ್ತದೆ ಹೀಗಾಗಿ ಇಂತಹ ಸಂರಚನೆಯನ್ನು ನೋಡಿದಾಗ ಈ ರೀತಿಯ ಮಾರ್ಗಸೂಚಿಗಳು ಇರುತ್ತದೆ ನಾನು ಕಡಿಮೆ ವೇಗದ ಹೆಚ್ಚಿನ ವೇಗದ ಯಾವ ರೀತಿಯ ಸ್ಟಾಲ್ ಗುಣಲಕ್ಷಣಗಳನ್ನು ಹೊಂದಿರುವಂತಹ ರೆಕ್ಕೆಯನ್ನು ವಿನ್ಯಾಸ ಮಾಡಬೇಕು ಎಂದು ನನ್ನಷ್ಟಕ್ಕೆ ಪ್ರಶ್ನಿಸಬೇಕು ಹೀಗಾಗಿ ನೀವು ಈ ಸಂಖ್ಯೆಗಳನ್ನು ಆಯ್ದುಕೊಳ್ಳಬಹುದು ಮತ್ತು ಆರಂಭಿಕ ಚಿತ್ರವನ್ನು ಬಿಡಿಸಬಹುದು ಇನ್ನೊಂದು ಅಂಶವನ್ನು ಗಮನಿಸಿದಾಗ ಅಂದರೆ ದಪ್ಪ ಅನುಪಾತವನ್ನು ನೋಡಿದಾಗ ಸಾಮಾನ್ಯವಾಗಿ ಬಾಲದ ದಪ್ಪ ರೆಕ್ಕೆಯtc ಗಿಂತ 10 ಪ್ರತಿಶತ ಕಡಿಮೆ ಇರುತ್ತದೆ ನಾನು ಮಾತನಾಡುತ್ತಿರುವುದು tc ಬಗ್ಗೆ ಅಂದರೆ ಬಾಲದ tc ಮೌಲ್ಯವು ರೆಕ್ಕೆಯ tc ಮೌಲ್ಯಕ್ಕಿಂತ 10 ಪ್ರತಿಶತ ಕಡಿಮೆ ಇರುತ್ತದೆ ಆದರೆ ಅದರ ಗರಿಷ್ಠ ದಪ್ಪ ಅಲ್ಲ ಏಕೆ ಏಕೆಂದರೆ ಗರಿಷ್ಠ ದಪ್ಪ ಕಾರ್ಡ್ ಮೇಲೆ ನಿರ್ಧಾರಿತವಾಗಿರುತ್ತದೆ ನಾನು ಇಲ್ಲಿ tc ಬಗ್ಗೆ ಚರ್ಚಿಸಿದ್ದೇನೆ ಮತ್ತು ಹೆಚ್ಚಾಗಿ ಅಡ್ಡ ಬಾಲವು ಸಿಮ್ಮೆಟ್ರಿ ಆಗಿರುತ್ತದೆ ನೀವು ಇದನ್ನು ಪುನಹ ಚರ್ಚಿಸಬಹುದು ಏನೆಂದರೆ ಅಡ್ಡ ಬಾಲದ tc ತೆಳುವಾಗಿ ಇರುತ್ತದೆ ಇದು ನಮಗೆ ಹೇಗೆ ದೊರಕುತ್ತದೆ ಎಂದರೆ ನಮಗೆ ಅಡ್ಡ ಬಾಲದ Mಕ್ರಿಟಿಕಲ್ ಮೌಲ್ಯವು ರೆಕ್ಕೆಯ Mಕ್ರಿಟಿಕಲ್ ಮೌಲ್ಯಕ್ಕಿಂತ ಹೆಚ್ಚು ಇರಬೇಕು ಏಕೆ ಏಕೆಂದರೆ ನಾನು ಏರ್ ಫಾಯ್ಲ್ ದಪ್ಪದಾಗಿ ಮಾಡಿದಾಗ Mಕ್ರಿಟಿಕಲ್ ಕಡಿಮೆ ಆಗುತ್ತದೆ ಹೀಗಾಗಿ ಈ ಎಲ್ಲ ಮಾಹಿತಿಗಳು ಇಲ್ಲಿ ಸೇರಿಕೊಂಡಿದೆ ಮತ್ತು ಈ ಸಂಖ್ಯೆಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತಿದ್ದೇನೆ ನಿನ್ನೆ ನಾವು ಒಂದು ಪ್ರಮುಖವಾದಂತಹ ಅಂಶವನ್ನು ಆಸಕ್ತಿಯಿಂದ ಚರ್ಚಿಸುತ್ತಿದ್ದೆವು ಮತ್ತು ಒಬ್ಬ ಒಳ್ಳೆಯ ಅಥವಾ ಸಾಧಾರಣ ವಿನ್ಯಾಸಗಾರ ಎನ್ನುವುದು ಇದರ ಮೇಲೆ ನಿರ್ಧಾರಿತವಾಗಿರುತ್ತದೆ ಏನೆಂದರೆ ಒಳ್ಳೆಯ ವಿನ್ಯಾಸಗಾರನಿಗೆ ಅವನು ತಯಾರಿಸಿರುವ ವಿಮಾನ ಸಂರಚನೆಯು ಹೇಗೆ ನೋಡಿಕೊಳ್ಳಬೇಕು ಕ್ರಿಟಿಕಲ್ ಅಂಶಗಳು ಯಾವುವು ವಿಮಾನಿನ ಕೆಟ್ಟ ಅಂಶ ಯಾವುದು ಅದರಲ್ಲಿ ಸ್ಟಾಲ್ ಕೂಡ ಒಂದು ಮತ್ತು ಹೆಚ್ಚಿನ ಸೈಡ್ ಸ್ಲಿಪ್ ಪರಿಸ್ಥಿತಿಯು ತಿಳಿದಿರುತ್ತದೆ ಒಂದು ಸಾಮಾನ್ಯವಾದ ಅಂತಹ ಸ್ಥಿತಿಯಲ್ಲಿ ಎರಡು ವಿಮಾನಗಳು ಸಮಾನ ರೂಪದಲ್ಲಿ ಕಾಣಬಹುದು ಆದರೆ ಅವುಗಳನ್ನು ಪರಿಶೀಲಿಸಿದಾಗ ಹೆಚ್ಚಿನ ಸೈಡ್ ಸ್ಲಿಪ್ ಅಥವಾ ಹೆಚ್ಚಿನ ಆಂಗಲ್ ಆಫ್ ಅಟ್ಯಾಕ್ ಸಮಯದಲ್ಲಿ ಅವುಗಳ ಕಾರ್ಯಕ್ಷಮತೆಯು ತಿಳಿದುಬರುತ್ತದೆ ಕ್ಷಣದಲ್ಲಿ ನಿಮಗೆ ಇವೆರಡು ಬೇರೆ ಎಂದು ತಿಳಿದುಬರುತ್ತದೆ ಹೀಗಾಗಿ ವಿನ್ಯಾಸಗಾರರು ಏನು ಮಾಡಬಹುದು ತೂಕವನ್ನು ಹೆಚ್ಚಾಗಿ ಬದಲಾಯಿಸಿದೆ ಅಥವಾ ಸಂರಕ್ಷಣೆಯನ್ನು ಬದಲಾಯಿಸದೆ ಅದು ಪ್ರಮುಖವಾಗಿದೆ ಮತ್ತು ಇಂತಹ ಸ್ಥಿತಿಯಲ್ಲಿ ವಿನ್ಯಾಸಗಾರರ ಪಾತ್ರವು ಇರುತ್ತದೆ ಮತ್ತು ಪ್ರಮುಖವಾಗಿರುತ್ತದೆ ತುಂಬಾ ಪ್ರಮುಖವಾಗಿ ಇರುತ್ತದೆ ಹೀಗಾಗಿ ಈ ದೃಷ್ಟಿಯಿಂದ ನಾವು ಡಾರ್ಸಲ್ ಫಿನ್ ಬಗ್ಗೆ ಚರ್ಚಿಸಿದ್ದೇವೆ ಈ ಡಾರ್ಸಲ್ ಫಿನ್ ಪರಿಕಲ್ಪನೆಯು ಹೇಗೆ ಮೂಡಿತು ನಾವು ಈ ಹಿಂದೆ ಚರ್ಚಿಸುತ್ತಿರುವುದು ಏನೆಂದರೆ ನಾವು ವಿನ್ಯಾಸ ಮಾಡಿರುವಂತಹ ಲಂಬ ಬಾಲದಲ್ಲಿ ಮತ್ತು ಅಡ್ಡ ಬಾಲದಲ್ಲಿ ಹೇಗೆ ಅವನತಿಯನ್ನು ಅಥವಾ ರಡ್ಡರ್ ಶಕ್ತಿಯನ್ನು ಅಥವಾ ಲಂಬ ಬಾಲದ ಕಾರ್ಯಕ್ಷಮತೆಯನ್ನು ಸ್ಪಿನ್ ಆಗುವಾಗ ಹೆಚ್ಚಿಸಬಹುದು ಎಂದು ಸ್ಪಿನ್ ಎಂದರೆ ಹೆಚ್ಚಿನ ಪ್ರಮಾಣದ ಲಂಬ ಭಾಗ ಮತ್ತು ಸುತ್ತುವುದು ಹೀಗಾಗಿ ರೆಕ್ಕೆಯು ಸ್ಟಾಲ್ ಆಗುತ್ತದೆ ನಮ್ಮ ಹತ್ತಿರ ಕೇವಲ ಲಂಬ ಬಾಲ ಮತ್ತು ರಡ್ಡರ್ ಸ್ಪಿನ್ ನಿಯಂತ್ರಿಸಲು ಇರುತ್ತದೆ ನಾವು ಸ್ಪಿನ್ದಿಂದ ಹೊರಗೆ ಬರಬೇಕು ನಮಗೆ ತಿರುಗುವ ಮೊಮೆಂಟ್ ಬೇಕು ನಮಗೆ ಯಾ ಮೊಮೆಂಟ್ ಬೇಕು ಹೀಗಾಗಿ ಲಂಬ ಬಾಲ ಹಾಗೂ ರಡ್ಡರ್ ಹೆಚ್ಚಿನ ಸ್ಟಾಲ್ ಸ್ಥಿತಿಯಲ್ಲಿಯೂ ಕಾರ್ಯಕ್ಷಮತೆಯನ್ನು ಹೊಂದಿರುತ್ತವೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ನಾವು ಅದೇ ರೀತಿಯಲ್ಲಿ ಆರಂಭಿಸಿದ್ದೇವೆ ಮತ್ತು ಇದರ ನಂತರ ಪುನಹ ಒಂದು ಸರಳವಾದಂತಹ ಮಾರ್ಗಸೂಚಿಯನ್ನು ಗಮನಿಸಿದ್ದೇವೆ ರೇಮರ್ ಪ್ರಕಾರ ಕಲಾತ್ಮಕ ಮಾರ್ಗಸೂಚಿಗಳು ಇರುತ್ತವೆ ಏಕೆಂದರೆ ನಾನು ಲಂಬ ಬಾಲವನ್ನು ಬರೆದಾಗ ಈ ರೀತಿಯಲ್ಲಿ ಮತ್ತು ಇದು ರಡ್ಡರ್ ಆದರೆ ಮತ್ತು ಅಡ್ಡ ಬಾಲವನ್ನು ಈ ರೀತಿಯಲ್ಲಿ ಸೇರಿಸಿದಾಗ ಮತ್ತು 60 ಡಿಗ್ರಿಯಲ್ಲಿ ಬರೆದು ಮತ್ತು ನಾನು ಇಲ್ಲಿ 30 ಡಿಗ್ರಿ ಬರೆಯುತ್ತೇನೆ ಹೀಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ವಿಮಾನವು ಹೆಚ್ಚಿನ ಆಂಗಲ್ ಆಫ್ ಅಟ್ಯಾಕ್ ಅನುಭವಿಸುತ್ತಿರುತ್ತದೆ ಅದು ಸ್ಟಾಲ್ ಸನಿಹ ಬಂದಿದೆ ಅಥವಾ ಸ್ಟಾಲ್ ಆಗಿರಬಹುದು ಹೀಗಾಗಿ ನಾನು ಈ ರೀತಿಯಲ್ಲಿ ಬರೆದಾಗ ಈ ಸಂಪೂರ್ಣವಾದಂತಹ ರಡ್ಡರ್ ಮತ್ತು ಲಂಬ ಫಿನ್ ಅಡ್ಡ ಬಾಲ ಸೃಷ್ಟಿಸಿರುವ ವೇಕ್ ಅಡಿಯಲ್ಲಿ ಬರುತ್ತವೆ ಇದನ್ನು ತಪ್ಪಿಸಬೇಕು ಏಕೆಂದರೆ ರಡ್ಡರ್ ತಿರುಗುವ ಮತ್ತು ಯಾ ಮೊಮೆಂಟ್ ಕಾರ್ಯಕ್ಷಮತೆಯು ಕಡಿಮೆಯಾಗುತ್ತದೆ ಹೀಗಾಗಿ ಇಲ್ಲಿ ಏನು ಮಾಡಬಹುದು ಎಂದರೆ ನೀವು ಒಂದು ಸಂರಚನೆಯನ್ನು ಆಯ್ದುಕೊಳ್ಳಿ ಅದರಲ್ಲಿ ಲಂಬ ಬಾಲದ ಸ್ಥಳವನ್ನು ಗುರುತಿಸಿ ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಅಡ್ಡ ಬಾಲವನ್ನು ಇಡಬಹುದು ಮತ್ತು ಇಲ್ಲಿ 60 ಡಿಗ್ರಿ ಬರೆದು ಇಲ್ಲಿ 30 ಡಿಗ್ರಿ ಬರೆಯಬಹುದು ಹಾಗೂ ಈ 30 ಡಿಗ್ರಿ ಕೇವಲ ಅಳತೆ ಮಾಡಲು ಉಪಯೋಗಿಸಲಾಗಿದೆ ಇಲ್ಲಿರುವ ಸಂದೇಶವು ಏನೆಂದರೆ ನೀವು ಅಡ್ಡ ಬಾಲದ ಮತ್ತು ಲಂಬ ಬಾಲದ ಸ್ಥಳವನ್ನು ಈ ರೀತಿಯಲ್ಲಿ ಗುರುತಿಸಿದರೆ ಇಲ್ಲಿ 60 ಮತ್ತು 30 ಬರೆದಾಗ ಇಲ್ಲಿ ಹೆಚ್ಚಿನ ಪ್ರಮಾಣದ ಜಾಗವು ಅಡ್ಡ ಬಾಲದ ವೇಕ್ ಆಗಿರುತ್ತದೆ ಹೀಗಾಗಿ ಈ ಚಿತ್ರವು ಅಳತೆಗೆ ಇರುವುದಿಲ್ಲ ಹೀಗಾಗಿ ಇಷ್ಟು ಭಾಗವು ಮಾತ್ರ ರಡ್ಡರ್ ಕಾರ್ಯಕ್ಷಮತೆಗೆ ಲಭ್ಯವಿರುತ್ತದೆ ಸಾಮಾನ್ಯವಾಗಿ 70 ಪ್ರತಿಶತ ಲಭ್ಯವಿದ್ದರೆ ನಿಮಗೆ ಸಂತೋಷವಾಗಬೇಕು ಇವೆಲ್ಲ ಮಾಹಿತಿಗಳಿಂದ ನಾನು ಈಗ T ಬಾಲ ನೋಡಿದಾಗ T ಬಾಲ ಎಂದರೆ ಈ ರೀತಿಯಾಗಿ ಇರಬಹುದು ಇನ್ನೊಂದು ರೀತಿಯ T ಬಾಲ ಎಂದರೆ ಮಧ್ಯದಲ್ಲಿ ಇರಬಹುದು ಇದು ಲಂಬ ಬಾಲ ಆದರೆ ಹಾಗೂ ನಾನು ಇಲ್ಲಿ T ಬಾಲ ಒಂದಿದ್ದರೆ T ಬಾಲದ ಸ್ಥಳವು ಬೇರೆಯಾಗಿರುತ್ತದೆ ಈ ರೀತಿಯ T ಬಾಲ ನಾನು ಇಲ್ಲಿ ಇಡಬಹುದು ಈಗ ನೀವು ಇಲ್ಲಿ ಗಮನಿಸಬಹುದು ನಾನು ಇಲ್ಲಿ 60 ಡಿಗ್ರಿ ಬರೆದು ಮತ್ತು ಇಲ್ಲಿ 30 ಡಿಗ್ರಿ ಬರೆದಾಗ ಈ ರಡ್ಡರ್ ಮತ್ತು ಲಂಬ ಬಾಲವು ಅಡ್ಡ ಬಾಲದ ವೇಕ್ ಅಡಿಯಲ್ಲಿ ಇರುವುದಿಲ್ಲ ಹೀಗಾಗಿ ಇದು ತುಂಬಾ ಪ್ರಮಾಣದ ಕಾರ್ಯಕ್ಷಮತೆಯನ್ನು ಹೊಂದಿರುತ್ತದೆ ಆದರೆ ನಾನು T ಬಾಲದ ಬಗ್ಗೆ ಮಾತನಾಡುವಾಗ ನೀವು ಮರೆಯಬಾರದು ಅದು ರೆಕ್ಕೆಯು ಸೃಷ್ಟಿಸಿರುವ ವೇಕ್ ಅಡಿಯಲ್ಲಿ ಬರಬಾರದು ಇಲ್ಲಿ ನಾವು ಅಡ್ಡ ಬಾಲದ ಬಗ್ಗೆ ಮಾತನಾಡುತ್ತಿದ್ದೇವೆ ಈಗಾಗಲೇ ವಿಮಾನವು ರೆಕ್ಕೆ ಇಂದಾಗಿ ಸ್ಟಾಲ್ ಆಗಿರುತ್ತದೆ ಪುನಹ ಇದು ರೆಕ್ಕೆಯ ವೇಕ್ ಅಡಿಯಲ್ಲಿ ಬರಬಾರದು ಹೀಗಾಗಿ ಇವೆಲ್ಲ ಸಂಗತಿಗಳನ್ನು ನಾವು ಸರಿಯಾಗಿ ವಿಶ್ಲೇಷಣಾತ್ಮಕವಾಗಿ ಗಣನೀಯವಾಗಿ ಪರಿಶೀಲಿಸಬೇಕು ಮತ್ತು ಅಂತ್ಯದಲ್ಲಿ ವಿಂಡ್ ಟನಲ್ ಪ್ರಯೋಗದಿಂದ ಮಾಹಿತಿಯನ್ನು ಪಡೆಯಬಹುದು ಹೀಗಾಗಿ ಇಲ್ಲಿಯವರೆಗೆ ರೆಕ್ಕೆಯ ಮಧ್ಯದ ಭಾಗವು ಇರುತ್ತದೆ ರಡ್ಡರ್ ಈ ರೀತಿಯಲ್ಲಿದ್ದರೆ ಹಾಗೂ ಇಲ್ಲಿ ಮತ್ತು ಇಲ್ಲಿ ಜಾಗವು ಲಭ್ಯವಿದೆ ಎಂದು ನಾನು ಬರೆದರೆ ಅವೆಲ್ಲವೂ ವೇಕ್ ಆಗಿರುವುದಿಲ್ಲ ಏಕೆಂದರೆ ಅದು ಅಡ್ಡ ಬಾಲ ಆಗಿರುತ್ತದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಾನು ಇದರ ಬಗ್ಗೆ ಮಾತನಾಡಿದಾಗ ನಾನು ಅಡ್ಡ ಬಾಲ ಸೃಷ್ಟಿಸಿರುವ ವೇಕ್ ಅಡಿಯಲ್ಲಿ ರಡ್ಡರ್ ಇರುವುದಿಲ್ಲ ಎಂದು ಆಯ್ದುಕೊಳ್ಳುತ್ತೇನೆ ಇದು ಸರಿಯಾಗಿದೆ ಯಾವಾಗ ನೀವು ಸ್ಥಳದ ಬಗ್ಗೆ ಮಾತನಾಡಿದಾಗ ಮತ್ತು ನಾನು T ಬಾಲ ಚರ್ಚಿಸುವುದು ಆದರೆ ಹೌದು ರಡ್ಡರ್ T ಬಾಲ ಸೃಷ್ಟಿಸಿರುವ ವೇಕ್ ಅಡಿಯಲ್ಲಿ ಇರುವುದಿಲ್ಲ ಆದರೆ ರೆಕ್ಕೆಯಿಂದ ಬರುತ್ತಿರುವಂತಹ ವೇಕ್ ನೀವು ಮರೆತಿರಬೇಕು ತುಂಬಾನೇ ಕಾರ್ಯಕ್ಷಮತೆಯನ್ನು ಕಳೆದುಕೊಂಡಿರುತ್ತದೆ ಪಿಚ್ ಮೇಲೆ ಆಗಿರಬಹುದು ಆದರೆ ರಡ್ಡರ್ ಕಾರ್ಯಕ್ಷಮತೆಯನ್ನು ಹೊಂದಿರುತ್ತದೆ ಅದು ಪ್ರಮುಖವಾಗಿರುತ್ತದೆ ಹಾಗೂ ನಾನು ಸ್ಟಾಲ್ ಮತ್ತು ತಿರುಗುವುದು ಬಗ್ಗೆ ಮಾತನಾಡುವುದಾದರೆ ಅಂದರೆ ಅಲ್ಲಿ ಏಲೆರೊನ್ ಕಾರ್ಯಕ್ಷಮತೆಯನ್ನು ಕಳೆದುಕೊಂಡಿರುತ್ತದೆ ನನಗೆ ತಿರುಗುವ ಮೊಮೆಂಟ್ ಯಾಯಿಂಗ್ ಮೊಮೆಂಟ್ ಅವಶ್ಯಕವಾಗಿರುತ್ತದೆ ನನಗೆ ರಡ್ಡರ್ ಶಕ್ತಿಯ ಮೇಲೆ ರಡ್ಡರ್ ಕಾರ್ಯಕ್ಷಮತೆಯ ಮೇಲೆ ಲಂಬ ಬಾಲದ ಕಾರ್ಯಕ್ಷಮತೆಯ ಮೇಲೆ ಕಾಳಜಿ ಇದೆ ಆದ್ದರಿಂದ ಇದು ಹೀಗೆ ಮಾಡಿದಾಗ ಸಾಮಾನ್ಯವಾಗಿ ಪರಿಕಲ್ಪನಾ ರೂಪದಲ್ಲಿರುತ್ತದೆ ನೀವು ವಾಸ್ತವಿಕವಾಗಿ ಅದರ ಸನಿಹ ಹೋಗುತ್ತಿರುತ್ತಾರೆ ನೀವು ನಿಮ್ಮನ್ನು ಒಳ್ಳೆಯ ವಿನ್ಯಾಸಕ್ಕಾಗಿ ತಯಾರು ಮಾಡುತ್ತೀರಾ ಏಕೆಂದರೆ ವಿನ್ಯಾಸವು ತಿರುಗುವುದರಿಂದ ಮರಳಿ ತರುವಂತಹ ಗುಣಲಕ್ಷಣಗಳನ್ನು ಪ್ರಾರಂಭದಲ್ಲಿ ಹೊಂದಿರುತ್ತದೆ ಅದು ಪ್ರಮುಖವಾಗಿದೆ ಹೀಗಾಗಿ ಪರಿಕಲ್ಪನಾ ಹಂತದಲ್ಲಿ ನಾನು ಅಡ್ಡ ಬಾಲವನ್ನು ಎಲ್ಲಿ ಹೊಂದಿರಬೇಕು ಎಂದು ತಿಳಿದಿರಬೇಕು ಲಂಬ ಬಾಲವನ್ನು ಎಷ್ಟು ದೂರದಲ್ಲಿ ಹಾಗೂ ಯಾವ ಸ್ಥಳದಲ್ಲಿ ಇರಬೇಕು ಎಂದು ತಿಳಿದುಕೊಳ್ಳಲು ನಾನು ಇವೆಲ್ಲವುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತಿದ್ದೇನೆ ಇವತ್ತು ನಾನು ಇದನ್ನು ಪುನರಾವರ್ತಿಸುತ್ತಿದ್ದೇನೆ ನಾನು ಡಾರ್ಸಲ್ ಫಿನ್ದಿಂದ ಆರಂಭಿಸಿದ್ದೇವು ಹೀಗಾಗಿ ಈಗ ನಾವು ಇಲ್ಲಿ ಡಾರ್ಸಲ್ ಫಿನ್ ಗಮನಿಸೋಣ ನೆನಪಿನಲ್ಲಿಡಿ ಡಾರ್ಸಲ್ ಫಿನ್ ಮತ್ತು ಲಂಬ ಬಾಲ ಇವು ಎರಡು ರೀತಿ ಸ್ಟ್ರೇಕ್ಸ್ ನಾವು ನಿನ್ನೆ ನೋಡಿದ್ದೇವೆ ಇದು ಡಾರ್ಸಲ್ ಆಗಿದೆ ಎಲ್ಲ ಅಂಶಗಳನ್ನು ನಾನು ವಿವರವಾಗಿ ಪುನರಾವರ್ತಿಸುತ್ತೇನೆ ಡಾರ್ಸಲ್ ಫಿನ್ ಬಗ್ಗೆ ಮತ್ತು ವೆಂಟ್ರಲ್ ಫಿನ್ ಬಗ್ಗೆ ನಾವು ಈಗ ಚರ್ಚಿಸೋಣ ಏಕೆಂದರೆ ನೀವು ವಿಮಾನವನ್ನು ಗಮನಿಸಿದರೆ ಇವೆಲ್ಲವೂ ಅಲ್ಲಿ ಇರುತ್ತವೆ ನಾನು ನಿನ್ನೆ ಡಾರ್ಸಲ್ ಫಿನ್ ಬಗ್ಗೆ ಚರ್ಚಿಸುತ್ತಿರುವ ಸಮಯದಲ್ಲಿ ಒಂದು ಮಾತನ್ನು ಹೇಳಿದೆ ಅದೇನೆಂದರೆ ಡಾರ್ಸಲ್ ಅಥವಾ ವೆಂಟ್ರಲ್ ಅವೆಲ್ಲವೂ ಸಾಮಾನ್ಯವಾಗಿ ಸ್ಟ್ರೇಕ್ಸ್ ಆಗಿರುತ್ತದೆ ಮತ್ತು ಸ್ಟ್ರೇಕ್ಸ್ಗಳನ್ನು ಸಹಜವಾಗಿ ಉಪಯೋಗಿಸುತ್ತಾರೆ ಅವುಗಳನ್ನು ಫ್ಯೂಸೆಲಾಜ್ದಲ್ಲಿ ಸುಳಿಯನ್ನು ಸೃಷ್ಟಿಸಲು ಉಪಯೋಗಿಸುತ್ತಾರೆ ಅದರಿಂದ ಹರಿತ ಅಂಟಿಕೊಂಡು ಹೋಗುತ್ತದೆ ಇದರಿಂದ ಹೆಚ್ಚಿನ ಪ್ರಮಾಣದ ಶಕ್ತಿಯು ಹರಿತಕ್ಕೆ ಸುಳಿಯ ಮುಖಾಂತರ ಸಿಗುತ್ತದೆ ಹೀಗಾಗಿ ಅದು ಡಾರ್ಸಲ್ ಫಿನ್ ಅಥವಾ ವೆಂಟ್ರಲ್ ಫಿನ್ ಆಗಿರಲಿ ಅವುಗಳನ್ನು ಸ್ಟ್ರೇಕ್ಸ್ ಎನ್ನಬಹುದು ಅವುಗಳ ಗುಣಲಕ್ಷಣಗಳು ಸ್ಟ್ರೇಕ್ಸ್ ಗುಣಲಕ್ಷಣಗಳ ಹಾಗೆ ಇರುತ್ತದೆ ಅಂದರೆ ಅವು ಸಾಮಾನ್ಯವಾಗಿ ಸುಳಿಯನ್ನು ಸೃಷ್ಟಿಸುತ್ತವೆ ಅದೇ ಪ್ರಮುಖವಾಗಿದೆ ಉದಾಹರಣೆಗೆ ನೀವು ನಮ್ಮ ಪೈಪರ್ ಸರತೋಗ ವಿಮಾನವನ್ನು ಗಮನಿಸಿದರೆ ಲೀಡಿಂಗ್ ಎಡ್ಚ್ ಸ್ವಲ್ಪ ಭಾಗಗಳಲ್ಲಿ ನಾವು ಗಮನಿಸಬಹುದು ನಾನು ಲೀಡಿಂಗ್ ಎಡ್ಚ್ ಸ್ವಲ್ಪ ಭಾಗಗಳಲ್ಲಿ ಹೀಗೆ ಬರೆದಾಗ ಸಂಪೂರ್ಣ ಭಾಗಗಳಲ್ಲಿ ಅಲ್ಲ ಕೆಲವೊಂದು ಭಾಗಗಳಲ್ಲಿ ವೆಡ್ಜ್ ಲೀಡಿಂಗ್ ಎಡ್ಚ್ ದಲ್ಲಿ ಕೂರಿಸಿರುತ್ತಾರೆ ಅದು ಲೀಡಿಂಗ್ ಎಡ್ಚ್ ಸ್ಟ್ರೇಕ್ಸ್ ರೀತಿಯಲ್ಲಿ ಇರುತ್ತದೆ ಇದರ ಪರಿಣಾಮ ಏನು ಈ ವಿಮಾನವು 12 ಡಿಗ್ರಿ ಕೋನದಲ್ಲಿ ಸ್ಟಾಲ್ ಆಗುವುದಿದ್ದರೆ ಇದು 𝛼 12 ಡಿಗ್ರಿ ನಾನು ಇಲ್ಲಿ ಸ್ಟ್ರೇಕ್ಸ್ ಬಳಸಿದರೆ ಸ್ಟಾಲ್ 𝛼stall ಮೌಲ್ಯವು 15 ಆಗುತ್ತದೆ ಏಕೆಂದರೆ ಅದು ಸುಳಿಯನ್ನು ಸೃಷ್ಟಿಸುತ್ತದೆ ಅದು ಶಕ್ತಿಯನ್ನು ಕೊಂಡೊಯ್ಯುತ್ತದೆ ಮತ್ತು ಆಸಕ್ತಿಯನ್ನು ಹರಿತಕ್ಕೆ ನೀಡುತ್ತದೆ ಹೀಗಾಗಿ ನಿಧಾನವಾಗುತ್ತದೆ ಆದ್ದರಿಂದ ಇದು ಲೀಡಿಂಗ್ ಎಡ್ಚ್ ಸ್ಟ್ರೇಕ್ಸ್ ಆಗಿದೆ ಈಗ ನಾನು ಇಂತಹ ಪರಸ್ಪರ ಗುಣಲಕ್ಷಣಗಳನ್ನು ಮಾತನಾಡುತ್ತಿರುವಾಗ ಅಂದರೆ ಸ್ಟಾಲ್ ತಿರುಗುವಾಗ ಆಗುತ್ತದೆ ನಮ್ಮ ರಡ್ಡರ್ ಮತ್ತು ಲಂಬ ಬಾಲವು ಕಾರ್ಯಕ್ಷಮತೆಯನ್ನುಹೊಂದಿರುತ್ತದೆ ಎಂದು ತಿಳಿದುಕೊಳ್ಳಲು ಈ ಪ್ರದೇಶವನ್ನು ಸುಳಿಯ ಜೊತೆಗೆ ನೀಡಬೇಕು ಇದರಿಂದ ಕಾರ್ಯಕ್ಷಮತೆಯು ಮೆಚ್ಚಿಗೆಯಾಗುತ್ತದೆ ಅದು 12 ಡಿಗ್ರಿ ಸೈಡ್ ಸ್ಲಿಪ್ ಕೋನದಲ್ಲಿ ಇದ್ದಾಗ ಸ್ಟಾಲ್ ಆದರೆ ಅಂದರೆ ಸ್ಟಾಲ್ 15 ಡಿಗ್ರಿ ದಲ್ಲಿ ಆಗುತ್ತದೆ ಎಂದರೆ ಹೀಗಾಗಿ ನಾನು ಒಂದು ರೀತಿಯ ಸುಳಿಯನ್ನು ಸೃಷ್ಟಿಸಬೇಕು ಅದು ಲಂಬ ಬಾಲದ ಮೇಲೆ ಬೀಳಬೇಕು ಹಾಗೂ ಅದನ್ನು ಶಕ್ತಿಯುತ ಮಾಡಬೇಕು ಮತ್ತು ಸ್ಟಾಲ್ ನಿಧಾನಿಸಬೇಕು ಇದು ತತ್ವಶಾಸ್ತ್ರವಾಗಿದೆ ಹಾಗೂ ಅಂತಹ ತತ್ವಶಾಸ್ತ್ರದಲ್ಲಿ ನಾವು ಇಂತಹ ಲಂಬ ಫಿನ್ ಮತ್ತು ರಡ್ಡರ್ ಇಲ್ಲಿ ಸ್ಟ್ರೇಕ್ಸ್ ಆಗಿರುತ್ತವೆ ಇದು ಸ್ಟ್ರೇಕ್ಸ್ ಆಗಿದ್ದರೆ ಅದನ್ನು ಸಾಮಾನ್ಯವಾಗಿ ಡಾರ್ಸಲ್ ಫಿನ್ ಎನ್ನುತ್ತೇವೆ ಇದರ ಪರಿಣಾಮವನ್ನು ನೀವು ಮುಂದೆ ನಾವು ಚರ್ಚಿಸುವ ಹಾಗೆ ತಿಳಿದುಕೊಳ್ಳಬಹುದು ಮತ್ತು ನಿಮಗೆ ನಾನು ಡಾರ್ಸಲ್ ಫಿನ್ಗೆ ಉಪಯೋಗಿಸಿರುವಂತಹ ಐತಿಹಾಸಿಕ ಮಾಹಿತಿಯನ್ನು ನೀಡುತ್ತೇನೆ ಡಾರ್ಸಲ್ ಫಿನ್ ಪ್ರಕಾರಗಳನ್ನು ತಿಳಿಸುತ್ತೇನೆ ನಾನು ಈಗಾಗಲೇ ತಿಳಿದಿರುವ ಹಾಗೆ ಡಾರ್ಸಲ್ ಫಿನ್ ಸಾಮಾನ್ಯವಾಗಿ ಸ್ಟ್ರೇಕ್ಸ್ ಆಗಿರುತ್ತದೆ ಹಾಗೂ ಅದು ಬೀಟಾ ಮೌಲ್ಯವು ಹೆಚ್ಚಿಗೆ ಅಂದರೆ 10 ಅಥವಾ 15 ಡಿಗ್ರಿ 12 ಡಿಗ್ರಿ ಇರುವಾಗ ಸುಳಿಯನ್ನು ಅಥವಾ ಲಂಬ ಫಿನ್ ಮೇಲೆ ಬೀಳುವಂತಹ ಸುಳಿಯನ್ನು ಸೃಷ್ಟಿಸುತ್ತದೆ ಒಂದು ವಿಮಾನವು ಹಾರುತ್ತಿರುವಾಗ ಹೆಚ್ಚಿನ ಪ್ರಮಾಣದ ಸೈಡ್ ಸ್ಲಿಪ್ ಆಗುತ್ತದೆ ಆ ಸಮಯದಲ್ಲಿ ಸೈಡ್ ಸ್ಲಿಪ್ ಕೋನ ಇರುವಾಗ ಲಂಬ ಬಾಲವು ಅತ್ಯಂತ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ಳುತ್ತದೆ ಏಕೆಂದರೆ ಅದು ಸ್ಟಾಲ್ಗೆ ಸನಿಹ ಆಗಿರುತ್ತದೆ ಆ ಸಮಯದಲ್ಲಿ ಈ ಡಾರ್ಸಲ್ ಫಿನ್ ಸುಳಿಯನ್ನು ಸೃಷ್ಟಿಸುತ್ತದೆ ಅದು ಲಂಬ ಫಿನ್ ಮೇಲೆ ಬೀಳುತ್ತದೆ ಮತ್ತು ಅದರಿಂದ ಸ್ಟಾಲ್ ತಡವಾಗುತ್ತದೆ ಹೀಗಾಗಿ ಲಂಬ ಫಿನ್ ಕಾರ್ಯಕ್ಷಮತೆಯು ಮೆಚ್ಚಿಗೆಯಾಗುತ್ತದೆ ಮತ್ತು ರಡ್ಡರ್ ಕಾರ್ಯಕ್ಷಮತೆಯು ಮೆಚ್ಚಿಗೆಯಾಗುತ್ತದೆ ಹಾಗಾದರೆ ಲೀಡಿಂಗ್ ಎಡ್ಚ್ ಸ್ಟ್ರೇಕ್ಸ್ ಪೈಪರ್ ಸರತೋಗದಲ್ಲಿ ಏನು ಮಾಡುತ್ತದೆ ಈ ಡಾರ್ಸಲ್ ಫಿನ್ ಅದೇ ಮಾಡುತ್ತಿದೆ ಪಕ್ಕದ ದಿಕ್ಕಿನಲ್ಲಿ ಪಕ್ಕದ ಸ್ಥಿರತೆಯ ಗೋಸ್ಕರ ದಿಕ್ಕಿನ ಸ್ಥಿರತೆಯ ಗೋಸ್ಕರ ಬಳಸಲಾಗುತ್ತದೆ ಹೀಗಾಗಿ ನಾನು ದಿಕ್ಕಿನ ಅಥವಾ ಪಕ್ಕದ ಸ್ಥಿರತೆಯ ಬಗ್ಗೆ ಮಾತನಾಡಿದರೆ ಪ್ರಮುಖವಾಗಿ ಪಕ್ಕದ ಸ್ಥಿರತೆಯ ಬಗ್ಗೆ ಮಾತನಾಡುವಾಗ ನಾನು ಬೀಟಾ ಅಂದರೆ ಈ 0ಗಿಂತ ಹೆಚ್ಚಿಗೆಯಾಗಿರಬೇಕು ಈಗ ಒಂದು ವಿಮಾನವು ದಿಕ್ಕಿನಲ್ಲಿ ಸ್ಥಿರತೆಯನ್ನು ಒಂದಿದ್ದರೆ ಮತ್ತು ನಾನು ನಿಮಗೆ ಒಂದು ಸಾಮಾನ್ಯ ವಾದಂತಹ ಚಿತ್ರವನ್ನು ತೋರಿಸಿದರೆ ಇದು mu ಡಾರ್ಸಲ್ ಫಿನ್ ಆಗಿರುತ್ತದೆ ನೀವು ಸಾಮಾನ್ಯವಾಗಿ ಡಾರ್ಸಲ್ ಫಿನ್ ಬಳಸಿದರೆ ಅಲ್ಲಿ ಡಾರ್ಸಲ್ ಫಿನ್ ಇರುತ್ತದೆ ಹೀಗಾಗಿ ಈ ಕೋನವು ಸರಿಸುಮಾರು 12 ಡಿಗ್ರಿ ಆಗಿರುತ್ತದೆ ಹೀಗಾಗಿ ನೀವು ಡಾರ್ಸಲ್ ಫಿನ್ ವಿನ್ಯಾಸ ಮಾಡಿರುವ ಹಾಗೆ ಇದು 15 18 ಡಿಗ್ರಿ ಆಗಬಹುದು ಅದು ಡಾರ್ಸಲ್ ಫಿನ್ ಕಾರ್ಯಕ್ಷಮತೆಯ ಮೇಲೆ ಅಂದರೆ ಅದರ ಉದ್ದ ಎಷ್ಟು ಕೋನ ಎಷ್ಟು ಅದರ ಆಕಾರವೂ ಹೇಗಿದೆ ಮೇಲೆ ನಿರ್ಧಾರಿತವಾಗಿರುತ್ತದೆ ವಿಮಾನವು ಹೆಚ್ಚಿನ ಪ್ರಮಾಣದ ಸೈಡ್ ಸ್ಲಿಪ್ದಲ್ಲಿ ಇರುವಾಗ ಅದರ ಮೇಲೆ ಯಾವ ರೀತಿ ಅದು ಲಂಬ ಭಾಗದಲ್ಲಿ ಸ್ಟಾಲ್ ತಡಮಾಡಲು ಸಹಾಯ ಮಾಡುತ್ತದೆ ಎನ್ನುವುದರ ಮೇಲೆ ನಿರ್ಧಾರಿತವಾಗಿರುತ್ತದೆ ಹೌದು ಇದು ಸ್ವಾಭಾವಿಕವಾಗಿ ಡ್ರ್ಯಾಗ್ ಹೆಚ್ಚಿಸುತ್ತದೆ ಆದರೆ ಹೆಚ್ಚಿನ ಪ್ರಮಾಣದ ಸೈಡ್ ಸ್ಲಿಪ್ ಪ್ರಸಂಗದಲ್ಲಿ ಅಂದರೆ ತುರ್ತು ಸ್ಥಿತಿಯಲ್ಲಿ ನಿಮ್ಮ ಲಂಬ ಬಾಲ ಹಾಗೂ ರಡ್ಡರ್ ಕಾರ್ಯಕ್ಷಮತೆಯನ್ನು ಹೊಂದಿರುತ್ತದೆ ಎಂದು ಖಚಿತಪಡಿಸಬೇಕು ಹಾಗಾದರೆ ಡಾರ್ಸಲ್ ಫಿನ್ ಒಂದು ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ ಮತ್ತು 𝛽 ಮೌಲ್ಯವು ಚಿಕ್ಕದಿರುವಾಗ ಅವುಗಳಲ್ಲಿ ವ್ಯತ್ಯಾಸವು ಕಂಡುಬರುವುದಿಲ್ಲ ಅಲ್ಲಿ ಡಾರ್ಸಲ್ ಫಿನ್ ಇರಲಿ ಅಥವಾ ಇರದಿರಲಿ 𝛽 ಮೌಲ್ಯವು ಚಿಕ್ಕದಿರುವಾಗ ಅದು ಹೆಚ್ಚಿನ ಪ್ರಮಾಣದ ವ್ಯತ್ಯಾಸವನ್ನು ತೋರಿಸುವುದಿಲ್ಲ ಅದರ ಪ್ರಾಮುಖ್ಯತೆಯು ವಿಮಾನವು ಹೆಚ್ಚಿನ ಪ್ರಮಾಣದ ಸೈಡ್ ಸ್ಲಿಪ್ ಪ್ರಸಂಗದಲ್ಲಿ ಹಾರುತ್ತಿರುವಾಗ ಮಾತ್ರ ಇಂತಹ ಮಾಹಿತಿಗಳನ್ನು ಪೋಕರ್ F 70 ದಲ್ಲಿ ಬಳಸುವುದನ್ನು ನೀವು ಗಮನಿಸಿದರೆ ನೀವು ಅದನ್ನು ಗೂಗಲ್ ಮಾಡಿ ನೋಡಬಹುದು ಹೆಚ್ಚಿನ ಪ್ರಮಾಣದ ಬಳಕೆಯನ್ನು ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ವಿಮಾನಗಳು ಇಂತಹ ಡಾರ್ಸಲ್ ಫಿನ್ ಉಪಯೋಗಿಸುತ್ತವೆ ಅವುಗಳಲ್ಲಿ ಕೆಲವೊಂದು ಕೆಲವೊಂದು ವೃತ್ತಾಕಾರದ ಡಾರ್ಸಲ್ ಫಿನ್ ಇವೆ ಸಾಮಾನ್ಯವಾಗಿ ಇದು ಡಾರ್ಸಲ್ ಫಿನ್ ಅದರದೇ ಒಂದು ಭಾಗವಾಗಿರುತ್ತದೆ ಇಲ್ಲಿ ಅದು ವೃತ್ತಾಕಾರದಲ್ಲಿ ಇರುತ್ತದೆ ಮತ್ತು ಬೆಳೆದಿರುತ್ತದೆ ಹಾಗೂ ಅಲ್ಲಿಯೂ ಕೂಡ ಡಾರ್ಸಲ್ ಫಿನ್ ಬೆಳೆದಿರುತ್ತದೆ ಇವೆಲ್ಲ ಮಾಹಿತಿಗಳನ್ನು ನೀವು ತಿಳಿದುಕೊಂಡಿರಬೇಕು ಇದೆ ವಿನ್ಯಾಸಕಾರ ಸ್ವಾತಂತ್ರ್ಯ ಆಗಿರುತ್ತದೆ ಇಲ್ಲಿನ ಪರಿಕಲ್ಪನೆ ಏನೆಂದರೆ ಹೇಗಾದರೂ ಮಾಡಿ ಸುಳಿಯನ್ನು ಸೃಷ್ಟಿಸಬೇಕು ಅದು ಲಂಬ ಜಾಗದಲ್ಲಿ ಕೂಡಿಕೊಂಡಿರಬೇಕು ಹಾಗೂ ಸ್ಟಾಲ್ ತಡ ಮಾಡಿಸಬೇಕು ಆದರೆ ವಿನ್ಯಾಸಗಾರರು ಅದನ್ನು ಸರಿ ಮಾಡಲು ಪ್ರಯತ್ನಿಸಿ ಅನಾವಶ್ಯಕವಾಗಿ ಡ್ರ್ಯಾಗ್ ಹೆಚ್ಚಿಸಬಾರದು ಹೀಗಾಗಿ ಇಂತಹ ಉಪಾಯಗಳನ್ನು ಉಪಯೋಗಿಸಬೇಕು ಮತ್ತು ಬೆಳೆಸಬಹುದು ಅಂದರೆ ನಾವು ಇಲ್ಲಿ ಏನು ನೋಡಬಹುದು ಎಂದರೆ ಇಲ್ಲಿ ಸ್ವಲ್ಪ ಪ್ರಮಾಣದ ಬದಲಾವಣೆಗಳನ್ನು ಮಾಡಿದ್ದೇವೆ ವೃತ್ತಾಕಾರದ ಬದಲು ಇಲ್ಲಿ ಸ್ವಲ್ಪ ಪ್ರಮಾಣದ ದಪ್ಪವನ್ನು ಮಾಡಿದ್ದೇವೆ ಆದ್ದರಿಂದ ಇದು ಬೆಳೆದಿದೆ ಇಲ್ಲಿ ವೃತ್ತಾಕಾರ ಆಗಿದೆ ಮತ್ತು ಸಾಮಾನ್ಯವಾಗಿದೆ ಹಾಗಾದರೆ ಸ್ವಲ್ಪ ಪ್ರಮಾಣದ ದಪ್ಪ ಉದ್ದಕ್ಕೂ ಇದ್ದರೆ ಅದು ಲಂಬ ಬಾಲದ ಸ್ವೀಪ್ ಜೊತೆಗೆ ಸೇರಬಹುದು ಹೀಗಾಗಿ ಇವೆಲ್ಲ ಮಾಹಿತಿಗಳನ್ನು ಡಾರ್ಸಲ್ ಫಿನ್ದಲ್ಲಿ ಬಳಸುತ್ತೇವೆ ಪ್ರಾಥಮಿಕವಾಗಿ ಹೆಚ್ಚಿನ ಪ್ರಮಾಣದ ಸೈಡ್ ಸ್ಲಿಪ್ ಕೋನದಲ್ಲಿ ಅದು ಸುಳಿಯನ್ನು ಸೃಷ್ಟಿಸಬೇಕು ಅದು ಲಂಬ ಬಾಲದ ಸ್ಟಾಲ್ ತಡ ಮಾಡಿಸಬೇಕು ನಾನು ಈಗ ಕೇವಲ ಡಾರ್ಸಲ್ ಫಿನ್ ಅನುಕೂಲಗಳನ್ನು ಮುಂದುವರಿಸುತ್ತೇನೆ ಅಥವಾ ಹೇಗೆ ಡಾರ್ಸಲ್ ಫಿನ್ ಬಳಸಬಹುದು ಎಂದು ತಿಳಿಸುತ್ತೇನೆ ನಿಮಗೆ ತಿಳಿದಿರುವ ಹಾಗೆ ಇದು ರಡ್ಡರ್ ಬಂಧನ ವಿದ್ಯಮಾನ ಆಗಿರುತ್ತದೆ ಕೆಲವೊಂದು ಕ್ಷಣಗಳಲ್ಲಿ ಇದು ಅತ್ಯಂತ ಕಠಿಣವಾದಂತಹ ಪ್ರಸಂಗ ವಿಮಾನವು ಕಡಿಮೆ ಉಪಕರಣಗಳಿಂದ ಹಾರಬೇಕಾದರೆ ಅಥವಾ ಬೇರೆ ಕಾರ್ಯವಿಧಾನ ಬಳಸುವುದು ಆಗಿರುತ್ತದೆ ಒಂದು ಸಾಮಾನ್ಯವಾದಂತಹ ವ್ಯತಿರಿಕ್ತವಾದ ವಿಮಾನದಲ್ಲಿ ನೀವು ತೇಲಾಡುವ ಎಲಿವೇಟರ್ ಪರಿಕಲ್ಪನೆಯನ್ನು ಗಮನಿಸಿರಬಹುದು ಹೀಗಾಗಿ ಈಗ ಚರ್ಚಿಸುತ್ತಿರುವ ಪರಿಕಲ್ಪನಾ ಮಾಹಿತಿಯು ವ್ಯತಿರಿಕ್ತವಾದ ವಿಮಾನಗಳ ಬಗ್ಗೆ ಆಗಿರುತ್ತದೆ ಅಂದರೆ ನೀವು ನಿಯಂತ್ರಣ ದಂಡವನ್ನು ಎಳೆದಾಗ ಎಲಿವೇಟರ್ ಮೇಲೆ ಅಥವಾ ಕೆಳಗೆ ಆಗುತ್ತದೆ ನೀವು ಎಲಿವೇಟರ್ ಮೇಲೆ ಅಥವಾ ಕೆಳಗೆ ಮಾಡಿದಾಗ ನಿಯಂತ್ರಣ ದಂಡವು ಮುಂದೆ ಅಥವಾ ಹಿಂದೆ ಆಗುತ್ತದೆ ಹೀಗಾಗಿ ಇದು ವ್ಯತಿರಿಕ್ತ ಆಗಿರುತ್ತದೆ ಇತ್ತೀಚಿನ ದಿನಗಳಲ್ಲಿ ಇದು ವ್ಯತಿರಿಕ್ತ ಆಗಿರುವುದಿಲ್ಲ ಅಲ್ಲಿ ಹಲವಾರು ಉಪಕರಣಗಳು ಇರುತ್ತವೆ ಆದ್ದರಿಂದ ಪರಿಸ್ಥಿತಿಯು ಬೇರೆಯಾಗಿರುತ್ತದೆ ಆದರೆ ಮೂಲಭೂತ ಸಮಸ್ಯೆಯನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಏನಿದು ತೇಲಾಡುವ ಎಲಿವೇಟರ್ ಎಂದರೆ ಇದು ಅಡ್ಡ ಬಾಲ ಆದರೆ ಮತ್ತು ಇದು ಎಲಿವೇಟರ್ ಕೀಲು ಆಗಿರುತ್ತದೆ ಹಾಗೂ ಅಲ್ಲಿ ಆಂಗಲ್ ಆಫ್ ಅಟ್ಯಾಕ್ ಇರುತ್ತದೆ ಹಾಗಾದರೆ ಅಲ್ಲಿ ಒತ್ತಡ ವಿತರಣೆ ಅದರಮೇಲೆ ಆಗಿರುತ್ತದೆ ಎಂದು ನೀವು ಹೇಳಬಹುದು ಮತ್ತು ಎಲಿವೇಟರ್ ಮೇಲಿನ ಏರೋಡೈನಮಿಕ್ ಕೇಂದ್ರ ಅಥವಾ ಒತ್ತಡದ ಕೇಂದ್ರ ಇಲ್ಲಿರುತ್ತದೆ ಹೀಗಾಗಿ ಇದು ಎಲಿವೇಟರ್ನನ್ನು ತೇಲಾಡಿಸುತ್ತದೆ ಆದರೆ ಅದು ಮೇಲೆ ಹೋದರೆ ಪ್ರತಿರೋಧ ಬಲವು ಇಲ್ಲಿ ಅನುಭವವಾಗುತ್ತದೆ ಮತ್ತು ಸ್ಥಿರವಾಗುತ್ತದೆ ನಾವು 𝐶h ವಿವರಿಸಿದ್ದೇವೆ ಆಯಾಮ ವಿಲ್ಲದ ಕೀಲು ಚಲಿಸುವ ಅನುಪಾತವು ಹೀಗೆ ಬರೆಯಬಹುದು ChChChee ಹಾಗೂ efloatChCh ಮತ್ತು ನಿಮಗೆ ತಿಳಿದಿರುವ ಹಾಗೆ ಇದು ಋಣಾತ್ಮಕ ವಾಗಿರುತ್ತದೆ ಇದು ಋಣಾತ್ಮಕ ಆಗಿರುತ್ತದೆ ಹೀಗಾಗಿ ಧನಾತ್ಮಕ 𝛼ಗಾಗಿ ಎಲಿವೇಟರ್ ಋಣಾತ್ಮಕ ಆಗಿರುತ್ತದೆ ತೇಲಾಡುವ ಎಲಿವೇಟರ್ ಋಣಾತ್ಮಕ ಆಗಿರುತ್ತದೆ ಅದು ತನ್ನಷ್ಟಕ್ಕೆ ತಾನೇ ತೇಲಾಡುತ್ತದೆ ಏಕೆಂದರೆ ಈ ಎಲಿವೇಟರ್ ಮೇಲೆ ಒತ್ತಡವು ಹೇಗಿರುತ್ತದೆ ಎಂದರೆ ಒತ್ತಡದ ಕೇಂದ್ರದಿಂದ ಗಮನಿಸಿದಾಗ ಒತ್ತಡದ ವಿತರಣೆಯು ಕೀಲು ರೇಖೆಗಿಂತ ಹಿಂದೆ ಇರುತ್ತದೆ ಇದರಿಂದ ಅದು 𝛼ರಷ್ಟು ಮೇಲೆ ತೇಲಾಡುತ್ತದೆ ಅಂದರೆ ನೀವು ಒಂದು ನಿರ್ದಿಷ್ಟವಾದಂತಹ 𝛼 ದಲ್ಲಿ ವಿಮಾನವನ್ನು ಟ್ರೀಮ್ ಮಾಡಲು ಬಯಸಿದರೆ Cm ವಿರುದ್ಧ 𝛼 ಚಿತ್ರದಿಂದ ಲಿಫ್ಟ್ ತೂಕಕ್ಕೆ ಸಮಾನವಾಗಿರುವಾಗ ಒಂದು ವಿಮಾನವನ್ನು ಟ್ರೀಮ್ ಮಾಡಲು ಎಷ್ಟು ಪ್ರಮಾಣದ 𝛼 ಅವಶ್ಯಕ ಇರುತ್ತದೆ ಎಂದು ತಿಳಿದುಬರುತ್ತದೆ ಆ ಒಂದು 𝛼 ಮೌಲ್ಯವು ಹೇಗೆ ಸಿಗುತ್ತದೆ ನಿಮಗೆ ಪಿಚ್ ಮೇಲೆ ಮಾಡಬೇಕಾಗಿದೆ ಹೀಗಾಗಿ ನೀವು ಎಲಿವೇಟರ್ ಉಪಯೋಗಿಸುತ್ತೀರಾ ಮತ್ತು ಪಿಚ್ ಮೇಲೆ ಮಾಡುತ್ತೀರಾ ಆದರೆ ವ್ಯತಿರಿಕ್ತ ವಿಮಾನದಲ್ಲಿ ಅದು ತೇಲುತ್ತಿರುತ್ತದೆ ವಿಮಾನವು ನನ್ನಷ್ಟಕ್ಕೆತಾನೇ ಇಷ್ಟು ಪ್ರಮಾಣದಲ್ಲಿ ತೇಲಾಡುತ್ತದೆ ಈಗ ಆಲೋಚಿಸಿ ವಿಮಾನವನ್ನು ಒಂದು ನಿರ್ದಿಷ್ಟ ವಾದಂತಹ ಟ್ರೀಮ್ ಸ್ಥಿತಿಯಲ್ಲಿ ಇಡಬೇಕಾದರೆ ನೀವು ಈ ಚಿತ್ರವನ್ನು ಗಮನಿಸಿದರೆ 𝛿e ವಿರುದ್ಧ CL ಚಿತ್ರವನ್ನು ನೋಡಿದರೆ ಇಲ್ಲಿ ಇಷ್ಟು ಪ್ರಮಾಣದ CL ದಲ್ಲಿ ಹಾರಲು ಬಯಸಿದರೆ 𝛿e ಎಷ್ಟು ಇರಬೇಕೆಂದು ಇದು ತಿಳಿಸುತ್ತದೆ ಹೀಗಾಗಿ ನೀವು ನಿಯಂತ್ರಣ ದಂಡವನ್ನು ಈ 𝛿e ಸಿಗುವ ರೀತಿಯಲ್ಲಿ ಏಳೆಯಬೇಕು ಎಲಿವೇಟರ್ ಬದಲಾಗುತ್ತದೆ ಆದರೆ ಆ ಪರಿಸ್ಥಿತಿಯನ್ನು ಆಲೋಚಿಸಿ ನೀವು ಒಂದು ಎಲಿವೇಟರ್ ವಿನ್ಯಾಸ ಮಾಡಿದಾಗ ಅದರಿಂದ ಸಿಗುವಂತಹ 𝐶hα𝛼 𝐶hðe ಮೌಲ್ಯಗಳು ಹೇಗೆ ಇರಬೇಕು ಎಂದರೆ ಆ ಅಲ್ಪ ಮೌಲ್ಯದಲ್ಲಿ ಯಾವುದೇ ರೀತಿಯ ಕೆಲಸವನ್ನು ಮಾಡಿರಬಾರದು ತನ್ನಷ್ಟಕ್ಕೆ ತಾನೇ ಅದು ಇಲ್ಲಿಯವರೆಗೆ ತೇಲಬೇಕು ಅಥವಾ ನೀವು ಆ ಅಲ್ಪ ಮೌಲ್ಯ ತಲುಪಿದಾಗ ಅದು ಇಷ್ಟು ಕೋನದಲ್ಲಿ ತೇಲಾಡುತ್ತದೆ ಇವೆರಡು ಸಾಧ್ಯವಿದೆ ಇಲ್ಲಿ ಡೈನಮಿಕ್ ಏನು ಹೇಳುತ್ತದೆ ಎಂದರೆ ಈ ಒಂದು ಅಲ್ಪ ಮೌಲ್ಯದಲ್ಲಿ ಬಂಧನದಲ್ಲಿ ಇರಲಿಲ್ಲವೆಂದರೆ ತೇಲಾಡುವಂತಹ ಪರಿಸ್ಥಿತಿಯು ಇರುತ್ತದೆ ಹೀಗಾಗಿ ನಿಜವಾದ ಪೈಲೆಟ್ ಪರಿಶ್ರಮವು ಇಲ್ಲಿ ಸಂಪೂರ್ಣವಾಗಿ ಮೂಡಿಬರುವುದಿಲ್ಲ ನೀವು ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಎಲಿವೇಟರ್ ತೇಲಾಡುತ್ತಿದೆ ಎಂದು ನೋಡಿಕೊಳ್ಳಬೇಕಾಗುತ್ತದೆ ಇದು ನಿಜವಾದ ತಿಳುವಳಿಕೆ ಆಗಿರುತ್ತದೆ ಅದೇ ರೀತಿ ನೀವು ರಡ್ಡರ್ ತೇಲಾಡುವುದನ್ನು ಗಮನಿಸಿದರೆ ಪುನಹ ವ್ಯತಿರಿಕ್ತ ರಡ್ಡರ್ ತೇಲಾಡುವುದಕ್ಕೆ ಅಂದರೆ ಅದು ಲಂಬ ದಿಕ್ಕಿನಲ್ಲಿ ಆಗುತ್ತಿರುತ್ತದೆ ಅದು ನಿರ್ಧಾರಿತ ದಿಕ್ಕಿನಲ್ಲಿಯೂ ಆಗುತ್ತದೆ ಹೀಗಾಗಿ ಇಂತಹ ಪ್ರಸಂಗದಲ್ಲಿ ನಾನು ಈ ರೀತಿ ಹೇಳಬಹುದು ChrrCh0 ಉದಾಹರಣೆಗೆ ಇದು ರಡ್ಡರ್ ಆಗಿರುತ್ತದೆ ಈ ಭಾಗವು ಮಾತ್ರ ಇದು ಕೀಲು ರೇಖೆ ಆಗಿರುತ್ತದೆ ಇಲ್ಲಿ 𝛽 ಈ ರೀತಿಯಲ್ಲಿ ಇರುವುದರಿಂದ ಅದರ ಮೇಲೆ ಒತ್ತಡದ ವಿತರಣೆ ಇರುತ್ತದೆ ಬೀಟಾ ಧನಾತ್ಮಕವಾಗಿ ಇಷ್ಟು ಪ್ರಮಾಣದಲ್ಲಿ ಇರುವಾಗ ಒತ್ತಡದ ವಿತರಣೆಯ ಒತ್ತಡದ ಕೇಂದ್ರವು ಕೀಲು ರೇಖೆಯ ಹಿಂದೆ ಇರುತ್ತದೆ ಹೀಗಾಗಿ ಅದು ನನ್ನ ದಿಕ್ಕಿನಲ್ಲಿ ಬಲವನ್ನು ಸೃಷ್ಟಿಸುತ್ತದೆ ಇದರಿಂದ ನನಗೆ ಯಾ ಮೊಮೆಂಟ್ ಕೀಲು ರೇಖೆಯ ಜೊತೆಗೆ ಸಿಗುತ್ತದೆ ಹೋಗು ಬಲಕ್ಕೆ ತಿರುಗುತ್ತದೆ ಅರ್ಥವಾಯಿತಾ ಪುನಹ ನೀವು ಗಮನಿಸಿದರೆ ಈ ರಡ್ಡರ್ ದಲ್ಲಿ 𝛽 ಮೌಲ್ಯವು ಈ ರೀತಿಯಾಗಿದೆ ಇಲ್ಲಿಒತ್ತಡದ ವಿತರಣೆಯೂ ಆಗಿರುತ್ತದೆ ಮತ್ತು ಆ ಕೇಂದ್ರವು ಕೀಲು ರೇಖೆಯ ಹಿಂದೆ ಇದ್ದರೆ ಯಾ ಮೊಮೆಂಟ್ ಬಲಕ್ಕೆ ಹೋಗುತ್ತದೆ ಇದರಿಂದ Ch ಧನಾತ್ಮಕ ಆಗುತ್ತದೆ ಮತ್ತು Chr ಅವಶ್ಯಕತೆಯು ಋಣಾತ್ಮಕ ಆಗುತ್ತದೆ 𝛽 ಮತ್ತು 𝛿r ಗಳಿಂದ ಇದು ಕೀಲು ಮೊಮೆಂಟ್ ಆಗಿರುತ್ತದೆ ಹೀಗಾಗಿ 𝛿rfloat ಎಂದರೆ 𝛿r 𝛿float ಮೌಲ್ಯವು ಎಷ್ಟು ಆಗಿರುತ್ತದೆ ಏಕೆಂದರೆ Ch ಮೌಲ್ಯವು 0 ಆಗಿದೆ ಹೀಗಾಗಿ ಇದು ನಿರ್ದಿಷ್ಟವಾಗಿ 𝐶hO ಸಮಾನವಾಗಿರುತ್ತದೆ ಏಕೆಂದರೆ ಇದು ತೇಲಾಡುತ್ತಿದೆ ಹೀಗಾಗಿ ಅದನ್ನು ಈ ರೀತಿಯಲ್ಲಿ ಬರೆಯಬಹುದು rfloat ChChr ನಿಮಗೆ Ch ಧನಾತ್ಮಕ ಎಂದು ತಿಳಿದಿದೆ ಹೀಗಾಗಿ Chr ಋಣಾತ್ಮಕ ಆಗುತ್ತದೆ ಆದ್ದರಿಂದ 𝛿rfloat ಧನಾತ್ಮಕ 𝛽ಗೆ ಆಗಿರುತ್ತದೆ 𝛿rfloat ಋಣಾತ್ಮಕ ಇದ್ದರೆ ಮತ್ತು Ch ಧನಾತ್ಮಕ ಋಣಾತ್ಮಕ ಧನಾತ್ಮಕ ಋಣಾತ್ಮಕ ಮತ್ತು ಇದು ಋಣಾತ್ಮಕ ಧನಾತ್ಮಕ ಆಗಿರುತ್ತದೆ ಹೀಗಾಗಿ 𝛿r ಧನಾತ್ಮಕ ಆಗುತ್ತದೆ ಹೌದು 𝛽 ಧನಾತ್ಮಕ ಅಂದರೆ 𝛿r ಧನಾತ್ಮಕ ಎಂದು ಹಾಗಾದರೆ ಇದರ ಅರ್ಥವೇನು ನೀವು 𝛽ದಲ್ಲಿ ಹಾರಲು ಇಚ್ಚಿಸಿದರೆ ಅಂದರೆ ನೀವು ವಿಮಾನವನ್ನು 𝛽ದಲ್ಲಿ ಹಾರಲು ಇಚ್ಚಿಸಿದರೆ ಅಂದರೆ ನೀವು ವಿಮಾನವನ್ನು 𝛽ದಲ್ಲಿ ಹಾರಲು ಇಚ್ಚಿಸಿದರೆ Ch 𝛽 ಯಾ ಮೊಮೆಂಟ್ ಆಗಿರುತ್ತದೆ ಎಂದು ನಾನು ಖಚಿತಪಡಿಸಬೇಕು ಏಕೆಂದರೆ ವಿಮಾನವು ಅದರ ದಿಕ್ಕಿನಲ್ಲಿ ಸ್ಥಾನಿಕವಾಗಿ ಸ್ಥಿರವಾಗಿದೆ ಅದನ್ನು ನಾವು Cnrr ∗ 𝛿r ದಿಂದ ಸರಿಪಡಿಸಬೇಕು ಮತ್ತು ಅದರ ಮೌಲ್ಯವು 0 ಆಗಿರಬೇಕು CnCnrr0 ಹೀಗಾಗಿ rrequired CnCnr ಇದನ್ನು ನೀವು ಅಡ್ಡ ರೆಕ್ಕೆಯ ಲ್ಯಾಂಡಿಂಗ್ ಎಂದು ಹೇಳಬಹುದು ಆದರೆ 𝛿rfloat ನನಗೆ ಇದನ್ನು ನೀಡುತ್ತದೆ ಹೀಗಾಗಿ ಧನಾತ್ಮಕ ಬೀಟಾಗೆ 𝛿r ಧನಾತ್ಮಕ ಆಗಿರುತ್ತದೆ ಆದರೆ ಇಲ್ಲಿ Cnಧನಾತ್ಮಕ ಆಗಿದೆ Cnr ಋಣಾತ್ಮಕ ಆಗಿದೆ ಹೀಗಾಗಿ ಧನಾತ್ಮಕ 𝛽 ಗೆ 𝛿r ಧನಾತ್ಮಕ ಆಗಿರುತ್ತದೆ ಹೀಗಾಗಿ ನನಗೆ 𝛿r ಧನಾತ್ಮಕ ಮೌಲ್ಯವು ಬೇಕಾಗಿರುತ್ತದೆ ಆದರೆ ತೇಲಾಡುವುದರಿಂದ ಅದರ ಮೌಲ್ಯವು ಧನಾತ್ಮಕವಾಗಿ ಇರುತ್ತದೆ ಹಾಗಾದರೆ ಇಲ್ಲಿ ಸಮಸ್ಯೆ ಏನು ಸಮಸ್ಯೆಯು ಏನೆಂದರೆ ಇದು 𝛿r ಆಗಿದ್ದಲ್ಲಿ ಇದರ ಮೌಲ್ಯವು ಒಂದು ನಿರ್ದಿಷ್ಟವಾದ ಸೂತ್ರದಿಂದ ನೀಡಿರುವ 𝛽 ಮತ್ತು 𝛿rfloatದಿಂದ ಬರುತ್ತದೆ ಹೆಚ್ಚಿನ 𝛽 ಕೋನದಲ್ಲಿ ಏನು ಆಗಬಹುದು 𝛿rfloat ಮೌಲ್ಯ ಹೆಚ್ಚು ಆಗುತ್ತದೆ ಅದು ಏಕೆ ಹೆಚ್ಚು ಆಗುತ್ತದೆ ಅರ್ಥಮಾಡಿಕೊಳ್ಳಬಹುದು ಇಲ್ಲಿ 𝛿 ಮತ್ತು 𝛽 ಮೌಲ್ಯಗಳು ನಿರ್ದಿಷ್ಟವಾಗುತ್ತದೆ ಹೀಗಾಗಿ ಪೈಲೆಟ್ ಏನು ಅನುಭವಿಸುವುದಿಲ್ಲ ಮತ್ತು ಅದಕ್ಕೂ ಮೀರಿ 𝛿rfloat ಮೌಲ್ಯವು ಯಾವಾಗಲೂ 𝛿rrequiredಗಿಂತ ಹೆಚ್ಚಿಗೆ ಇರುತ್ತದೆ ಹೀಗಾಗಿ ಪೈಲೆಟ್ ಏನು ಮಾಡಲು ಸಾಧ್ಯವಿಲ್ಲ ಅವನು ಏನಾದರೂ ವ್ಯತಿರಿಕ್ತ ಮಾಡಬೇಕಾಗುತ್ತದೆ ಇಲ್ಲಿಯವರೆಗೆ 𝛿rrequired ಮೌಲ್ಯವು 𝛿rfloat ಮೌಲ್ಯಕ್ಕಿಂತ ಹೆಚ್ಚಾಗಿತ್ತು ಹೀಗಾಗಿ ಅವನು ಪೆಡಲ್ ಉಪಯೋಗಿಸುತ್ತಾನೆ ಆದರೆ ಈ ಕೇಂದ್ರದ ನಂತರ ಚಿನ್ಹೆಯು ಬದಲಾಗುತ್ತದೆ ಇದನ್ನು ನಾವು ರಡ್ಡರ್ ಬಂಧನ ಎನ್ನುತ್ತೇವೆ ಇದನ್ನು ವ್ಯತಿರಿಕ್ತ ಮಾಡುವ ಮುಂಚೆ ಪೈಲೆಟ್ ಇದನ್ನು ನಿಯಂತ್ರಿಸಲು ಸಾಧ್ಯವಾಗಿರಲಿಲ್ಲ ಸಾಮಾನ್ಯವಾಗಿ ಅದನ್ನು ಸ್ಟಾಲ್ ಗುಣಲಕ್ಷಣಗಳು ಎನ್ನುತ್ತೇವೆ ಏನು ಆಗುತ್ತದೆ ನಾವು 𝛽 ಹೆಚ್ಚಿಗೆ ಮಾಡಿದಹಾಗೆ ಹೆಚ್ಚಿಗೆಯಾಗುತ್ತದೆ ಇದಕ್ಕೆ ಕಾರಣವೇನು ಅಥವಾ ಇದನ್ನು ಹೇಗೆ ಅರ್ಥಮಾಡಿಕೊಳ್ಳಬಹುದು ಎಂದರೆ ಲಂಬ ಬಾಲದ Cnಕಡಿಮೆ ಮಾಡಿದಾಗ ರಡ್ಡರ್ ಬಂಧನ ಆಗುತ್ತದೆ ಇದರಿಂದ ಲಂಬ ಬಾಲದ Cnr ಹೆಚ್ಚು ಆಗುತ್ತದೆ ಅಥವಾ ಗಟ್ಟಿ ಆಗುತ್ತದೆ ಇದು ಅತ್ಯಂತ ಸರಳವಾಗಿ ರಡ್ಡರ್ ಬಂಧನ ಅರ್ಥ ಮಾಡಿಕೊಳ್ಳುವುದು ಆಗಿರುತ್ತದೆ 𝐶nþ ಕಡಿಮೆ ಆದರೆ ಅಂದರೆ ಅದರ ಮೌಲ್ಯವು ಕಡಿಮೆ ಆದರೆ ಅದರ ಅರ್ಥವು ದಿಕ್ಕಿನ ಸ್ಥಿರತೆಯು ಕಡಿಮೆಯಾಗಿದೆ ಎಂದು ಆದರೆ ರಡ್ಡರ್ ನಿಯಂತ್ರಣ ಶಕ್ತಿಯು ಹೆಚ್ಚಿಗೆ ಇರುತ್ತದೆ ಹೀಗಾಗಿ ನೀವು ಯಾವಾಗಲೂ ಇದರ ಮೌಲ್ಯವು 1 ಮತ್ತು ಇದು ಇಷ್ಟು ಪ್ರಮಾಣದಲ್ಲಿ ಇರುತ್ತದೆ ಎಂದು ಹೇಳುತ್ತೀರಿ ಹೆಚ್ಚಿನ ಬೀಟಾ ಸಂದರ್ಭದಲ್ಲಿ ರಡ್ಡರ್ ಬಂಧನ ಸಮಸ್ಯೆಯು ಬರುತ್ತದೆ ಇದನ್ನು ಗಮನಿಸಿದರೆ rfloat ChCh Cnಮೌಲ್ಯವು ಕಡಿಮೆಯಾಗಿದೆ ಎಂದರೆ ಏನು ಅರ್ಥ ಈ ಒಂದು ವ್ಯಾಖ್ಯೆಯನ್ನು ಗಮನಿಸೋಣ ಈಗ ನಾನು ಬೀಟಾದಲ್ಲಿ ಟ್ರೀಮ್ ಮಾಡಲು ಪ್ರಯತ್ನಿಸಿದರೆ ನನಗೆ ಇದು ತಿಳಿದಿದೆ CnCnrr0 ಹೀಗಾಗಿ rrequired CnCnr ಅಂದರೆ ಈಗ 𝐶nþ ಮೌಲ್ಯ ಅದಕ್ಕೆ ತಕ್ಕಂತೆ ಕಡಿಮೆಯಾದರೆ ಅದರ ಅರ್ಥವು ಡೆಲ್ಟಾ ಅವಶ್ಯಕತೆಯು ಕಡಿಮೆಯಾಗಿದೆ ಅವಶ್ಯಕ ಡೆಲ್ಟಾ ಕಡಿಮೆಯಾಗಿದೆ ಅಂದರೆ 𝐶nþ ಕಡಿಮೆ ಆಗಿರುವಾಗ 𝐶nþ ಏಕೆ ಕಡಿಮೆಯಾಗುತ್ತದೆ ಏಕೆಂದರೆ ಲಂಬ ಬಾಲವು ಸ್ಟಾಲ್ ಆಗುತ್ತಿದೆ ಅದರ ಕಾರ್ಯಕ್ಷಮತೆಯು ಕಡಿಮೆಯಾಗುತ್ತಿದೆ ಹೀಗಾಗಿ ಅವಶ್ಯಕ ಡೆಲ್ಟಾ ಮೌಲ್ಯವು ಕಡಿಮೆಯಾಗುತ್ತದೆ ಆದರೆ rfloat ಬದಲಾಗುವುದಿಲ್ಲ ಹೀಗಾಗಿ rfloat ಬೇಗ ತೇಲಾಡುತ್ತದೆ ಅದರಿಂದ ಈ ಕೇಂದ್ರವು ದಾಟಿ ಹೋಗುತ್ತದೆ ಅದು ಈ ಜಾಗದಲ್ಲಿ ಬರುತ್ತದೆ ಇಲ್ಲಿ ರಡ್ಡರ್ ಬಂಧನ ಆಗುವ ಸಾಧ್ಯತೆಯೂ ಇದೆ ಹಾಗಾದರೆ ಇಲ್ಲಿ ಏನು ಮಾಡಲಾಗಿದೆ ಇದು ಸಮಸ್ಯೆಯನ್ನು ಸೃಷ್ಟಿಸಿದರೆ Cn ಕಡಿಮೆಯಾಗುತ್ತಿದೆ ಏಕೆ ಕಡಿಮೆಯಾಗುತ್ತಿದೆ ಏಕೆಂದರೆ ಲಂಬ ಬಾಲವು ಸ್ಟಾಲ್ ಆಗುತ್ತಿದೆ ಹಾಗಾದರೆ ನಾವು ಏನು ಮಾಡಬಹುದು ಪುನಹ ನೀವು ಹೇಳಬಹುದು ಡಾರ್ಸಲ್ ಫಿನ್ ಎಂದು ಅದು ಸಹಾಯಮಾಡುತ್ತದೆ ಎಂದು ಡಾರ್ಸಲ್ ಫಿನ್ ಇರುವುದರಿಂದ ಸುಳಿಯನ್ನು ಸೃಷ್ಟಿಸಬಹುದು ಮತ್ತು ಲಂಬ ಬಾಲ ಸ್ಟಾಲ್ ತಡೆ ಮಾಡಬಹುದು ಮತ್ತು Cn ಕಡಿಮೆ ಆಗದೇ ಇರುವುದರಿಂದ ನೀವು ಇಲ್ಲಿ ಅದನ್ನು ಉಪಯೋಗಿಸಬಹುದು ಈ ಜಾಗವನ್ನು ಅಥವಾ ಈ ಕೇಂದ್ರವನ್ನು ಹೊರತುಪಡಿಸಿ ಇದನ್ನು ಅತ್ಯಂತ ವೇಗದಲ್ಲಿ ತಿಳಿಸಿದ್ದೇನೆ ನೀವು ಓದಿಕೊಳ್ಳಿ ಇದು ಅತ್ಯಂತ ಸಂಕೀರ್ಣ ವಾದಂತಹ ಮಾಹಿತಿಯಾಗಿದೆ ತೇಲಾಡುವ ಬೀಟಾ ಮೌಲ್ಯವು ಇದರಿಂದ ಮುಂದಿನ ಡಿಗ್ರಿ ಇದ್ದರೆ ಹೆಚ್ಚಿಗೆಯಾಗುತ್ತದೆ ಎಂದು ಸುಲಭವಾಗಿ ಹೇಳಬಹುದು ಏರೋಡೈನಮಿಕ್ ನೇರವಾಗಿ ಇರುವುದಿಲ್ಲಆದರೆ ಇದು ಸಾಮಾನ್ಯ ವಾದಂತಹ ಭೌತಶಾಸ್ತ್ರ ಆಗಿದೆ ಮತ್ತು ರಡ್ಡರ್ ಬಂಧನ ಆದಾಗ Cn ಕಡಿಮೆಯಾಗುತ್ತದೆ ಮತ್ತು Cn ಕಡಿಮೆಯಾದಾಗ Cn𝛿r ರಡ್ಡರ್ ಬಂಧನ ಆಗುತ್ತದೆ ಮತ್ತು ದಿಕ್ಕಿನ ಸ್ಥಿರತೆಯು ಕಡಿಮೆಯಾಗುತ್ತದೆ ಇದರಿಂದ ನಿಯಂತ್ರಣ ಶಕ್ತಿಯು ಹೆಚ್ಚಿಗೆ ಬೇಕಾಗುತ್ತದೆ ಆದ್ದರಿಂದ ರಡ್ಡರ್ ಬಂಧನ ತಪ್ಪಿಸಲು Cn ಕಡಿಮೆ ಆಗದೇ ಇರುವ ರೀತಿಯಲ್ಲಿ ಖಚಿತಪಡಿಸಬೇಕು ಅದಕ್ಕೆ ಹೆಚ್ಚಿನ ಸೈಡ್ ಸ್ಲಿಪ್ ಕೋನ ನಿಧಾನಿಸಬೇಕು ಸ್ಟಾಲ್ ಕೋನ ನಿಧಾನಿಸಬೇಕು ನೀವು ಸ್ಟಾಲ್ ಕೋನವನ್ನು ಲಂಬ ಬಾಲದ ಹೆಚ್ಚಿನ ಸೈಡ್ ಸ್ಲಿಪ್ ಇರುವಾಗ ಹೆಚ್ಚಿಸುತ್ತೇವೆ Cn ಕಡಿಮೆಯಾಗುವುದಿಲ್ಲ ಎಂದು ಖಚಿತಪಡಿಸಿ ಇದನ್ನು ಡಾರ್ಸಲ್ ಫಿನ್ ಉಪಯೋಗಿಸಿಕೊಂಡು ಮಾಡಬಹುದು ಇದು ಡಾರ್ಸಲ್ ಫಿನ್ ಇನ್ನೊಂದು ಪ್ರಯೋಜನ ಆಗಿರುತ್ತದೆ ನಿಮಗೆ ರಡ್ಡರ್ ಬಂಧನದಲ್ಲಿ ಸ್ವಲ್ಪ ಪ್ರಮಾಣದ ಕಷ್ಟ ಎನಿಸಿದರೆ ನಾವು ಪುನಹ ಇದಕ್ಕೆ ಬರೋಣ ಇದು ನನ್ನ ಕಲಿಸುವ ಶೈಲಿ ನಾನು ಮಾಹಿತಿಯನ್ನು ನೀಡುತ್ತೇನೆ ಮತ್ತು ನೀವು ಅದನ್ನು ಓದಿಕೊಂಡು ಅದರ ಚಲನಚಿತ್ರವನ್ನು ನೋಡಿ ಕಲಿಯಬೇಕು ನನಗೆ ಇದರ ಬಗ್ಗೆ ಹೆಚ್ಚು ಮಾತನಾಡಲು ಬಯಸಿದರೆ ನಾನು ಪುನಹ ಇದನ್ನು ಚರ್ಚಿಸುತ್ತೇನೆ ಆದರೆ ನಮ್ಮ ಚರ್ಚೆಯು ವಿನ್ಯಾಸದ ಮೇಲೆ ಆಗಿರುವುದರಿಂದ ಇಂತಹ ಪ್ರಶ್ನೆಗಳನ್ನು ನಾನು ಈ ಸ್ಥಿತಿಯಲ್ಲಿ ಉತ್ತರಿಸುವುದಿಲ್ಲ ಆದರೂ ಇವುಗಳನ್ನು ಬಿಡಲು ಸಾಧ್ಯವಿಲ್ಲ ಏಕೆಂದರೆ ನೀವು ಈ ಸೂತ್ರಗಳನ್ನು ತಿಳಿದುಕೊಂಡಿದ್ದೀರಾ ಡಾರ್ಸಲ್ ಫಿನ್ ರೀತಿಯಲ್ಲಿ ಅಲ್ಲಿ ಇನ್ನೊಂದು ಅಂದರೆ ವೆಂಟ್ರಲ್ ಫಿನ್ ಇದ್ದಿದ್ದರೆ ಡಾರ್ಸಲ್ ಫಿನ್ ನಿಮಗೆ ತಿಳಿದಿದೆ ಹಾಗೆ ವೆಂಟ್ರಲ್ ಫಿನ್ ಕೂಡ ಅದೇ ಕಾರ್ಯವನ್ನು ನಿರ್ವಹಿಸುತ್ತಿತ್ತು ನಾವು ಇದನ್ನು ಫ್ಯೂಸೆಲಾಜ್ದಲ್ಲಿ ನೋಡಬಹುದು ಅಲ್ಲಿ ವೆಂಟ್ರಲ್ ಮತ್ತು ಡಾರ್ಸಲ್ ಫಿನ್ ನೋಡಬಹುದು ಇಲ್ಲಿಯೂ ಅದೇ ರೀತಿಯ ಜಾಗವು ಇದೆ ಇದು ಕೂಡ ಸ್ಟ್ರೇಕ್ಸ್ ಆಗಿರುತ್ತದೆ ಅವು ಕೂಡ ಸುಳಿಯನ್ನು ಸೃಷ್ಟಿಸುತ್ತದೆ ಮತ್ತು ಅದು ಲಂಬ ಫಿನ್ ಮೇಲೆ ಬೀಳುತ್ತದೆ ಇದರಿಂದ ಸ್ಟಾಲ್ ನಿಧಾನ ಆಗುತ್ತದೆ ಅಥವಾ ಇದರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಇದು ಪರೋಕ್ಷವಾಗಿ ಹೆಚ್ಚಿನ ಸೈಡ್ ಸ್ಲಿಪ್ ಕೋನದಲ್ಲಿ ವಿಮಾನಿನ ದಿಕ್ಕಿನ ಸ್ಥಿರತೆಗೆ ಸಹಾಯಮಾಡುತ್ತದೆ ಏಕೆಂದರೆ ಇದು ಇವೆಲ್ಲ ಸುಳಿಗಳನ್ನು ಹೆಚ್ಚಿನ ಸೈಡ್ ಸ್ಲಿಪ್ ಕೋನದಲ್ಲಿ ಸೃಷ್ಟಿಸುತ್ತದೆ ಹೆಚ್ಚಿನ ಸೈಡ್ ಸ್ಲಿಪ್ ಕೋನದಲ್ಲಿ ಲಂಬ ಬಾಲದ ಕಾರ್ಯಕ್ಷಮತೆಯಲ್ಲಿ ಕೊರತೆಯನ್ನು ನೋಡಬಹುದು ಏಕೆಂದರೆ ಅದು ಸ್ಟಾಲ್ ಸನಿಹ ಆಗಿರುತ್ತದೆ ಹೀಗಾಗಿ ಇಲ್ಲಿಂದ ಸುಳಿಯನ್ನು ಸೃಷ್ಟಿಸುವುದು ಮತ್ತು ಸ್ಟಾಲ್ ನಿಧಾನವಾಗಿಸಿ ಲಂಬ ಬಾಲದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಮತ್ತು ಡೈನಮಿಕ್ ಗುಣಲಕ್ಷಣಗಳನ್ನು ಹೆಚ್ಚಿಸುವುದು ಆಗಿರುತ್ತದೆ ಹೀಗಾಗಿ ಬಹಳ ಜಾಗಗಳಲ್ಲಿ ಕೇವಲ ಡಾರ್ಸಲ್ ಫಿನ್ ಪರಿಣಾಮಕಾರಿ ಆಗಿರುವುದಿಲ್ಲ ಜನರು ವೆಂಟ್ರಲ್ ಫಿನ್ ಕೂಡ ಉಪಯೋಗಿಸುತ್ತಾರೆ ಇದರ ಪ್ರಯೋಜನವು ಹೆಚ್ಚಿನ ಆಂಗಲ್ ಆಫ್ ಅಟ್ಯಾಕ್ ಇರುವಾಗ ಆಗಿರುತ್ತದೆ ಈ ವೆಂಟ್ರಲ್ ಫಿನ್ ರೆಕ್ಕೆಯ ವೇಕ್ ಅಡಿಯಲ್ಲಿ ಬರುವುದಿಲ್ಲ ಏಕೆಂದರೆ ನಾವು ಹೆಚ್ಚಿನ ಸೈಡ್ ಸ್ಲಿಪ್ ಕೋನದ ಬಗ್ಗೆ ಮಾತನಾಡುತ್ತಿದ್ದೇವೆ ಹೀಗಾಗಿ ಹೆಚ್ಚಿನ ಆಂಗಲ್ ಆಫ್ ಅಟ್ಯಾಕ್ ಇರುವಾಗ ಡಾರ್ಸಲ್ ಫಿನ್ ಉಪಯೋಗಿಸಿದರೆ ಅದು ರೆಕ್ಕೆಯ ವೇಕ್ ಅಡಿಯಲ್ಲಿ ಬರುತ್ತದೆ ಆದರೆ ವೆಂಟ್ರಲ್ ಫಿನ್ ರೆಕ್ಕೆಯ ವೇಕ್ ಅಡಿಯಲ್ಲಿ ಬರುವುದಿಲ್ಲ ಹೀಗಾಗಿ ಅದನ್ನು ಇಲ್ಲಿ ಸೇರಿಸುವುದು ಪ್ರಮುಖವಾಗುತ್ತದೆ ಮತ್ತು ಈ ವಿಚಾರದಲ್ಲಿ ವಿನ್ಯಾಸಗಾರರು ಹಾರುವ ಪರಿಸ್ಥಿತಿಗೆ ಅನುಗುಣವಾಗಿ ಅನುಸರಿಸಿಕೊಳ್ಳುತ್ತಾರೆ ಅವನು ಡಾರ್ಸಲ್ ಫಿನ್ ಅಥವಾ ವೆಂಟ್ರಲ್ ಫಿನ್ ಅಥವಾ ಎರಡು ಉಪಯೋಗಿಸುತ್ತಾನೆ ಹೆಚ್ಚಾಗಿ ಡಾರ್ಸಲ್ ಫಿನ್ ಕಡ್ಡಾಯ ಆಗಿರುತ್ತದೆ ವೇಗಕ್ಕೆ ತಕ್ಕಂತೆ ಹಾರುವ ಆಂಗಲ್ ಆಫ್ ಅಟ್ಯಾಕ್ ತಕ್ಕಂತೆ ವೆಂಟ್ರಲ್ ಫಿನ್ ಉಪಯೋಗಿಸಲಾಗುತ್ತದೆ ಇವೆಲ್ಲವೂ ಇವುಗಳ ಸಂಯೋಜನೆಯನ್ನು ನಿರ್ಧರಿಸುತ್ತದೆ ಆದರೆ ಸಾಮಾನ್ಯವಾಗಿ ಇವುಗಳ ಉಪಯೋಗವೇನು ಇದು ನೀವು ತಿಳಿದಿರಬೇಕು ಇವುಗಳಿಂದ ಅಪೇಕ್ಷೆ ಏನು ಎಂದು ತಿಳಿದಿರಬೇಕು ಸಾಕಷ್ಟು ಸಂಶೋಧನೆಯು ಡಾರ್ಸಲ್ ಫಿನ್ ಮತ್ತು ವೆಂಟ್ರಲ್ ಫಿನ್ ಮೇಲೆ ಮಾಡಲಾಗಿದೆ ನೀವು ಗೂಗಲ್ ಮಾಡಿ ನೋಡಬಹುದು ಮತ್ತು ಹೇಗೆ ಏರೋಡೈನಮಿಕ್ ಗುಣಲಕ್ಷಣಗಳು ಬದಲಾಗುತ್ತವೆ ಎಂದು ತಿಳಿದುಕೊಳ್ಳಬಹುದು ಇವತ್ತಿಗೆ ಧನ್ಯವಾದಗಳು ನಾವು ಇನ್ನೊಂದು ಹೊಸ ಮಾಹಿತಿಯ ಜೊತೆಗೆ ಭೇಟಿಯಾಗೋಣ ಹೊಸ ಮಾಹಿತಿ ಎಂದರೆ ತ್ರಸ್ಟ್ ಲೋಡಿಂಗ್ ಮತ್ತು ವಿಂಗ್ ಲೋಡಿಂಗ್